ಪ್ರೊಫೆಸರ್ ಹಲೋ ಮತ್ತು ವಿನ್ಯಾಸ ಚಿಂತನೆಯ ಮುಂದಿನ ಹಂತಕ್ಕೆ ಮತ್ತೆ ಸ್ವಾಗತ ಇದು ಪರಿಹರಿಸುವ ಹಂತದ ಡೆಮೊ ಆವೃತ್ತಿಯಾಗಿದೆ ಪರಿಹರಿಸುವುದು ಬಹಳ ಆಸಕ್ತಿದಾಯಕ ಹಂತವಾಗಿದೆ ಏಕೆಂದರೆ ನಿಮ್ಮ ಸೃಜನಶೀಲತೆಯನ್ನು ನೀವು ಇಲ್ಲಿ ಬಿಚ್ಚಿಡುತ್ತೀರಿ ಇದನ್ನು ಕೆಲವೊಮ್ಮೆ ಚಿಂತನೆಯ ವಿಭಿನ್ನ ಭಾಗ ಎಂದು ಕರೆಯಲಾಗುತ್ತದೆ ನೀವು ಇಲ್ಲಿಯವರೆಗೆ ವಿಶ್ಲೇಷಿಸುತ್ತಿರುವ ಸಮಸ್ಯೆಗೆ ಸಾಕಷ್ಟು ಪರಿಹಾರಗಳನ್ನು ಉತ್ಪಾದಿಸಲು ನಿಮ್ಮ ಶಕ್ತಿಯನ್ನು ತೆರೆದು ಅರ್ಪಿಸಿದಾಗ ಅದು ವಿಭಿನ್ನವಾಗಿರುತ್ತದೆ ಆದ್ದರಿಂದ ವಿನ್ಯಾಸ ಚಿಂತನೆಯಲ್ಲಿ ಎರಡು ಹಂತಗಳಿವೆ ಒಂದು ಒಮ್ಮುಖ ಹಂತವಾಗಿದ್ದು ಅಲ್ಲಿ ನಾವು ಸಮಸ್ಯೆಯೊಂದರ ಆಳಕ್ಕೆ ಹೋಗುತ್ತೇವೆ ಮತ್ತು ನಮ್ಮ ಬಳಕೆದಾರರಿಗೆ ಏನು ಬೇಕು ಎಂದು ನೋಡುತ್ತೇವೆ ಹಾಗೂ ಮುಂದಿನ ಹಂತದಲ್ಲಿ ನಾವು ವಿಭಿನ್ನ ಚಿಂತನೆಯನ್ನು ಮಾಡುತ್ತೇವೆ ಅಲ್ಲಿ ನಾವು ಮಸೂದೆಗೆ ಸರಿಹೊಂದುವುದನ್ನು ನೋಡಲು ಸಾಕಷ್ಟು ವಿಚಾರಗಳನ್ನು ರಚಿಸುತ್ತೇವೆ ಆದ್ದರಿಂದ ನೀವು ಪರಿಹಾರವನ್ನು ರಚಿಸಿದಾಗಲೆಲ್ಲಾ ನೀವು ಅದರ ಬಗ್ಗೆ ನಿರ್ಣಯಿಸಬೇಕಾಗಿಲ್ಲ ಆದರೆ ಅದು ಅವರಿಗೆ ಸಮಸ್ಯೆಯನ್ನು ಪರಿಹರಿಸುತ್ತದೆಯೇ ಎಂದು ಯಾವಾಗಲೂ ನೆನಪಿನಲ್ಲಿಡಿ ಅದು ನಿಮ್ಮ ಪ್ರೇಕ್ಷಕರೊಂದಿಗಿನ ಸಂವಹನಗಳ ಮೂಲಕವಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಅದನ್ನು ಪರೀಕ್ಷಿಸಲು ಕೇಳುತ್ತಿರಲಿ ನಿರ್ದಿಷ್ಟ ಸಮಸ್ಯೆಗೆ ವಾಸ್ತವವಾಗಿ ಅರ್ಥಪೂರ್ಣವಾಗಿದೆಯೇ ಅದು ಸಂಘರ್ಷದ ಎರಡೂ ಬದಿಗಳನ್ನು ಪರಿಹರಿಸುತ್ತಿದೆಯೇ ಎಂದು ಹಾಗಾಗಿ ಈ ಹಂತಕ್ಕೆ ಅದು ಬಹಳ ಮುಖ್ಯ ಆದ್ದರಿಂದ ಅದನ್ನು ಪರಿಹರಿಸಿ ಹಾಗೂ ನಾವು ಯಾವಾಗಲೂ ನಮ್ಮ ತಂಡವನ್ನು ಜೊತೆಯಲ್ಲಿಯೇ ಹೊಂದಿದ್ದೇವೆ ನಾವು ನಿಮಗಾಗಿ ಅವರ ಮಿದುಳಿಗೆ ಕೈ ಹಾಕುವುದನ್ನು ನೇರ ಪ್ರಸಾರ ಮಾಡಲು ಹೊರಟಿದ್ದೇವೆ ಮತ್ತು ನಮ್ಮ ಟಿಪ್ಪಣಿಗಳನ್ನು ನಾವು ಯಾವಾಗಲೂ ಹೊಂದಿದ್ದೇವೆ ನೀವು ನೋಡಬಹುದಾದ ಎರಡು ಟಿಪ್ಪಣಿಗಳಿವೆ ಅವುಗಳು ನಾವು ಇಂದು ಪರಿಹರಿಸಲಿರುವ ಸಮಸ್ಯೆಯ ಪರಿಸ್ಥಿತಿಗಳನ್ನು ಹೊಂದಿವೆ ಉಳಿದ ಮುಂದಿನ ಕಾರ್ಯಕ್ರಮವನ್ನು ನನ್ನ ತಂಡವು ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಸರಿಆಗಿದ್ದರೆ ಓವರ್ ಟು ಯು ಗೈಸ್ ಸಿದ್ಧಾರ್ಥ್ ಮತುರಿ ಧನ್ಯವಾದಗಳು ಸರ್ ಆದ್ದರಿಂದ ನಮ್ಮ ಕೊನೆಯ ವೀಡಿಯೊದಲ್ಲಿ ಸಂಘರ್ಷ ಅಥವಾ ನಾವು ಮಾತನಾಡುತ್ತಿದ್ದ ಸಮಸ್ಯೆಗೆ ನಾವು ಬಯಸಿದ ಫಲಿತಾಂಶವನ್ನು ನೀಡಿದ್ದೇವೆ ಅದು ನಾವು ಹಂಚಿದ ಹಲವು ಸಂಖ್ಯೆಯ ಟಿಪ್ಪಣಿಗಳು ಆದ್ದರಿಂದ ಎರಡು ಅಪೇಕ್ಷಿತ ಫಲಿತಾಂಶಗಳು ನಾವು ನೋಡುತ್ತಿರುವ ನಿಯತಾಂಕಗಳನ್ನು ತಯಾರಿಸಲು ಕಡಿಮೆ ಸಮಯ ಮತ್ತು ವಿಷಯದ ಉತ್ತಮ ತಿಳುವಳಿಕೆಯ ಮಾನದಂಡ ಆದ್ದರಿಂದ ಈ ಅಪೇಕ್ಷಿತ ಫಲಿತಾಂಶವನ್ನು ಹೊರತರುವ ಪರಿಹಾರಗಳೊಂದಿಗೆ ಬರಲು ನಾವು ಈ ಪರಿಹಾರವನ್ನು ಹೇಗೆ ಅನ್ವಯಿಸಬಹುದು ಎಂದು ಈಗ ನಾವು ಚರ್ಚಿಸಲಿದ್ದೇವೆ ಹಾಗಾಗಿ ಮೊದಲನೆಯದಾಗಿ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಭಾಗವನ್ನು ತಯಾರಿಸಲು ಕಡಿಮೆ ಸಮಯದೊಂದಿಗೆ ಪ್ರಾರಂಭಿಸಲು ಬಯಸುತ್ತೇವೆ ಅಥವಾ ಅವನ ಗೆಳೆಯರಿಂದ ಟಿಪ್ಪಣಿಗಳನ್ನು ಕೇಳಲು ಸಿದ್ಧರಿರುವ ವಿದ್ಯಾರ್ಥಿಗಳಿಗೆ ಮೂಲತಃ ತಯಾರಿಸಲು ಕಡಿಮೆ ಸಮಯ ಬೇಕಾಗುತ್ತದೆ ಹಾಗಾದರೆ ಅದನ್ನು ಹೇಗೆ ಮಾಡಬಹುದು ನಿತಿನ್ ಕುರಿಯನ್ ನಿಸ್ಸಂಶಯವಾಗಿ ತಯಾರಿಕೆಯಲ್ಲಿ ಕಡಿಮೆ ಸಮಯವಿದ್ದರೆ ಇದರರ್ಥ ಹಂಚಿಕೊಳ್ಳಬೇಕಾದ ಟಿಪ್ಪಣಿಗಳ ಸಂಖ್ಯೆ ಕಡಿಮೆ ಇರಬೇಕು ಹಾಗಾದರೆ ನಿಮ್ಮ ಟಿಪ್ಪಣಿಗಳನ್ನು ನೀವು ಪಡೆಯುವ ಸರಿಯಾದ ವ್ಯಕ್ತಿ ಯಾರು ನಾವು ಆ ದಿಕ್ಕುಗಳಲ್ಲಿ ಯೋಚಿಸಬೇಕು ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಎಲ್ಲ ಗೆಳೆಯರಿಂದ ನೀವು ಟಿಪ್ಪಣಿಗಳನ್ನು ಪಡೆಯುವ ಬದಲು ನೀವು ಬಯಸಿದ ಫಲಿತಾಂಶವನ್ನು ನೀಡುವ ಒಬ್ಬ ಅಥವಾ ಇಬ್ಬರಿಂದ ಟಿಪ್ಪಣಿಗಳನ್ನು ಪಡೆಯುವತ್ತ ಗಮನ ಹರಿಸಬೇಕು ಹಾಗೂ ಅದರಲ್ಲಿ ಒಬ್ಬ ಶಿಕ್ಷಕರು ಒಳಗೊಂಡಿರಬೇಕು ಸಿದ್ಧಾರ್ಥ್ ಮತುರಿ ಪರ್ಫೆಕ್ಟ್ ಆದ್ದರಿಂದ ಅದು ಎಲ್ಲ ಮಾಹಿತಿಯ ನಿಜವಾದ ಮೂಲವಾಗಿದೆ ಆದ್ದರಿಂದ ಶಿಕ್ಷಕರು ತರಗತಿಯಲ್ಲಿ ಬೋಧನೆ ಮಾಡುವಾಗ ಎಲ್ಲರೂ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಶಿಕ್ಷಕರು ಟಿಪ್ಪಣಿಗಳನ್ನು ವಿಧ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವುದು ಸಾಮಾನ್ಯವಾಗಿ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಅದು ಏಕಕಾಲದಲ್ಲಿ ನಡೆಯುತ್ತಿದೆ ಹಾಗೂ ಶಿಕ್ಷಕರಿದ್ದಾರೆ ನಾವು ಅದನ್ನು ಪರಿಗಣಿಸುತ್ತೇವೆ ಪ್ರೊಫೆಸರ್ ಹೌದು ಪ್ರತಿ ಟಿಪ್ಪಣಿಗೆ ಒಂದೊಂದು ಉಪಾಯವನ್ನು ಬರೆದು ಅದನ್ನು ನೀವು ಬಯಸಿದ ರೀತಿಯಲ್ಲಿ ಇರಿಸಿ ಸಿದ್ಧಾರ್ಥ್ ಮತುರಿ ಹಾಗಾಗಿ ಶಿಕ್ಷಕರು ಟಿಪ್ಪಣಿಗಳನ್ನು ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಇದು ಶಿಕ್ಷಕರು ತಮ್ಮ ಟಿಪ್ಪಣಿಗಳನ್ನು ನೇರವಾಗಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡಂತೆ ಆಯ್ತು ಈಗ ಯಾವ ರೀತಿಯ ಮಾಧ್ಯಮದ ಮೂಲಕ ಶಿಕ್ಷಕರು ಸಾಮಾನ್ಯವಾಗಿ ಈ ಟಿಪ್ಪಣಿಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ನಿತಿನ್ ಕುರಿಯನ್ ಆದ್ದರಿಂದ ಸಾಮಾನ್ಯ ಅಭ್ಯಾಸವೆಂದರೆ ಅವರು ತಮ್ಮ ಟಿಪ್ಪಣಿಗಳನ್ನು ಸಿದ್ಧಪಡಿಸಿ ಟಿಪ್ಪಣಿಗಳನ್ನು ತರಗತಿಯ ಒಬ್ಬ ನಿರ್ದಿಷ್ಟ ವಿದ್ಯಾರ್ಥಿಗೆ ಕೊಡುವುದು ಬಹುಶಃ ತರಗತಿಯ ಪರ್ಫೆಕ್ಟ್ ವಿಧ್ಯಾರ್ಥಿಗೆ ಕೊಟ್ಟು ತದನಂತರ ಆ ವಿದ್ಯಾರ್ಥಿ ಟಿಪ್ಪಣಿಗಳ ಫೋಟೋಕಾಪಿ ತೆಗೆದುಕೊಂಡು ಅದನ್ನು ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಬೇಕಾಗಿತ್ತು ಮತ್ತು ಅದು ಬಹಳ ತೊಡಕಿನ ಪ್ರಕ್ರಿಯೆ ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮತುರಿ ಖಂಡಿತ ಸರಿ ನಿತಿನ್ ಕುರಿಯನ್ ಹಾಗಾದರೆ ನಾವು ಈ ರೀತಿಯಾಗಿ ಪರಿಹರಿಸಲು ತಂತ್ರಜ್ಞಾನವನ್ನು ಬಳಸುವುದರ ಬಗ್ಗೆ ಅಥವಾ ಈ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ನೀಡಬಹುದು ಸಿದ್ಧಾರ್ಥ್ ಮತುರಿ ಹಾಗಾದರೆ ನಾವು ತಂತ್ರಜ್ಞಾನವನ್ನು ಸಂಯೋಜಿಸಿ ಬಳಸುವ ಬಗ್ಗೆ ಮಾತನಾಡುತ್ತಿದ್ದರೆ ಅಂತಹ ಪರಿಹಾರವನ್ನು ಸಂಯೋಜಿಸಲು ನಾವು ಹೇಗೆ ತಂತ್ರಜ್ಞಾನದ ತಿಳುವಳಿಕೆ ಅಥವಾ ಯಾವ ರೀತಿಯ ಮೂಲಸೌಕರ್ಯವನ್ನು ಹೊಂದಿದ್ದೇವೆ ಎಂಬುದನ್ನು ಸಹ ನಾವು ಅರ್ಥಮಾಡಿಕೊಳ್ಳಬೇಕು ನಿತಿನ್ ಕುರಿಯನ್ ಆದ್ದರಿಂದ ನಾವು ಶಾಲೆಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಬೇಕಾಗುತ್ತದೆ ಒಂದು ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ಕೆಲವು ರೀತಿಯ ತಂತ್ರಜ್ಞಾನವನ್ನು ಒಳಗೊಂಡ ಮೂಲ ಸೌಕರ್ಯ ಇರುವಂತದ್ದು ಸಿದ್ಧಾರ್ಥ್ ಮತುರಿ ಮೂಲ ಸೌಕರ್ಯ ಹೊಂದಿರುವ ಶಾಲೆ ಮತ್ತು ಮೂಲ ಸೌಕರ್ಯವಿಲ್ಲದ ಶಾಲೆ ಈಗ ಒಂದು ವೇಳೆ ಶಾಲೆಯು ತಂತ್ರಜ್ಞಾನದ ಮೂಲಕ ಹಂಚಿಕೊಳ್ಳುವ ಮೂಲ ಸೌಕರ್ಯವನ್ನು ಹೊಂದಿದೆ ಎಂದು ಪರಿಗಣಿಸೋಣ ಈ ರೀತಿಯ ಕೆಲಸ ಮಾಡಲು ತಂತ್ರಜ್ಞಾನವನ್ನು ಬಳಸಿ ಆದ್ದರಿಂದ ಬಹುಶಃ ನಾವು ನಮ್ಮ ಕಲಿಕೆ ನಿರ್ವಹಣಾ ವ್ಯವಸ್ಥೆ ಅಥವಾ ವಿಷಯ ನಿರ್ವಹಣಾ ವ್ಯವಸ್ಥೆಯನ್ನು ಸಂಯೋಜಿಸಿರುವ ಆನ್ಲೈನ್ ಭಂಡಾರವನ್ನು ಬಳಸಬಹುದು ಶಿಕ್ಷಕರು ಅವರ ಟಿಪ್ಪಣಿಗಳನ್ನು ಅಥವಾ ಪೂರ್ವಸಿದ್ಧತೆಯನ್ನು ಅಪ್ಲೋಡ್ ಮಾಡಬಹುದು ನಿತಿನ್ ಕುರಿಯನ್ ಪಠ್ಯ ಸಾಮಗ್ರಿ ಸಿದ್ಧಾರ್ಥ್ ಮತುರಿ ವಿದ್ಯಾರ್ಥಿಗಳು ತಮಗಾಗಿ ತರಗತಿಯ ಪ್ರತಿನಿಧಿಯನ್ನು ನಡುವೆ ಕರತರದೆ ನೇರವಾಗಿ ಪ್ರವೇಶಿಸಬಹುದಾದ ಭಂಡಾರಕ್ಕೆ ಆ ಸಾಮಗ್ರಿಗಳನ್ನು ವರ್ಗಾಯಿಸುವುದು ಮತ್ತು ಆ ಭಂಡಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾವ ಗದ್ದಲವು ಇಲ್ಲದೆ ತಮಗೆ ಬೇಕಾದ ಮಾಹಿತಿ ಪುಸ್ತಕಗಳನ್ನು ಪಡೆಯಬಹುದು ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಳಸಬಹುದಾದ ಭಂಡಾರವನ್ನು ಹೊಂದಿದ್ದರೆ ನಿತಿನ್ ಕುರಿಯನ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಈ ಭಂಡಾರಕ್ಕೆ ಪ್ರವೇಶವನ್ನು ಹೊಂದಿದ್ದಾರೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಮೂಲಸೌಕರ್ಯ ಹೊಂದಿರುವ ಶಾಲೆಗಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದೇ ಪುಸ್ತಕ ಮಳಿಗೆ ಭಂಡಾರವಿದೆ ನಿತಿನ್ ಕುರಿಯನ್ ಮೂಲಸೌಕರ್ಯ ಸರಿ ಸಿದ್ಧಾರ್ಥ್ ಮತುರಿ ನಂತರ ಮೂಲಸೌಕರ್ಯವಿಲ್ಲದ ಶಾಲೆ ಹಾಗಾಗಿ ಇದು ನೀವು ಈಗಾಗಲೇ ಪ್ರಸ್ತಾಪಿಸಿರುವ ಸನ್ನಿವೇಶವಾಗಿದೆ ನಿತಿನ್ ಕುರಿಯನ್ ಸರಿ ಅಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಹಂಚಿಕೆ ಮಾಡುವ ಸಾಮಾನ್ಯ ಮಾಧ್ಯಮವನ್ನು ಹೊಂದಿರಬೇಕು ಸಿದ್ಧಾರ್ಥ್ ಮತುರಿ ಆದ್ದರಿಂದ ಅದು ಶಿಕ್ಷಕರಿಂದ C Rಗೆ ಮತ್ತು C R ಯಿಂದ ತರಗತಿಯ ಇತರರಿಗೆ ಪ್ರೊಫೆಸರ್ ಮತ್ತು C R ತರಗತಿಯ ಪ್ರತಿನಿಧಿ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಇದು ತಯಾರಿಸಲು ಕಡಿಮೆ ಸಮಯ ತೆಗೆದುಕೊಳ್ಳುವ ದೃಷ್ಟಿಯಿಂದ ಇವುಗಳು ನಾವು ಇದೀಗ ಯೋಚಿಸಬಹುದಾದ ಕೆಲವು ಕಾರ್ಯಸಾಧ್ಯ ಪರಿಹಾರಗಳಾಗಿವೆ ಆದ್ದರಿಂದ ಇನ್ನೊಂದು ಅಪೇಕ್ಷಿತ ಫಲಿತಾಂಶದ ಇನ್ನೊಂದು ಭಾಗವೆಂದರೆ ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆ ಹಾಗಾಗಿ ಕಲ್ಪಿಸಿದಂತೆ ವಿದ್ಯಾರ್ಥಿಗಳು ತಮ್ಮ ಟಿಪ್ಪಣಿಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಿದ್ದಾರೆ ಮತ್ತು ಶಿಕ್ಷಕರೊಂದಿಗೂ ಹಾಗಾದರೆ ಈ ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಲು ಅವರಿಗೆ ಸೂಕ್ತವಾದ ಪರಿಸ್ಥಿತಿ ಯಾವುದು ನಿತಿನ್ ಕುರಿಯನ್ ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆ ಆದ್ದರಿಂದ ಅವರು ಕಲಿಯುತ್ತಿರುವಾಗ ಉತ್ತಮ ತಿಳುವಳಿಕೆ ಬರಬೇಕು ಅವರು ತರಗತಿಯಲ್ಲಿ ಕಲಿಯುತ್ತಿರುವುದನ್ನು ಅವರು ಶಿಕ್ಷಕರಿಂದ ಹಂಚಿಕೊಳ್ಳುತ್ತಿರುವ ಯಾವುದೇ ಟಿಪ್ಪಣಿಗಳೊಂದಿಗೆ ಸಿಂಕ್ರೊನೈಸ್ ಮಾಡಲಾಗುತ್ತದೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಕಲಿಕೆಯು ಹೇಳುವಂತೆ ಅದು ಪುನರಾವರ್ತಿತವಾಗಿದೆ ನೀವು ಹೆಚ್ಚು ಅಭ್ಯಾಸ ಮಾಡಿದರೆ ನೀವು ಹೆಚ್ಚು ಪಡೆಯುತ್ತೀರಿ ನಿತಿನ್ ಕುರಿಯನ್ ಉತ್ತಮ ತಿಳುವಳಿಕೆ ಸಿದ್ಧಾರ್ಥ್ ಮತುರಿ ಹಾಗಾಗಿ ಹೌದು ತರಗತಿಯಲ್ಲಿ ಏನಾಗುತ್ತಿದೆ ಮತ್ತು ಅವರು ತಮ್ಮ ಸಹಪಾಠಿಗಳಿಂದ ಹಂಚಿಕೊಂಡ ಟಿಪ್ಪಣಿಗಳು ಮೂಲತಃ ಇರಬೇಕು ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಪಂದ್ಯ ಹೌದು ಸಿದ್ಧಾರ್ಥ್ ಮತುರಿ ಹಾಗಾಗಿ ಅದು ಮೊದಲ ಹೆಜ್ಜೆಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ಸಿದ್ಧರಿರುವಂತೆ ವಿಷಯದ ಬಗ್ಗೆ ಒಂದೇ ರೀತಿಯ ತಿಳುವಳಿಕೆಯನ್ನು ಹೊಂದಿರಬೇಕು ನಿತಿನ್ ಕುರಿಯನ್ ವಿಷಯದ ಬಗ್ಗೆ ಕನಿಷ್ಠ ರೀತಿಯ ತಿಳುವಳಿಕೆ ಇಲ್ಲದಿದ್ದರೆ ಅದು ಉತ್ತಮ ತಿಳುವಳಿಕೆಗಿಂತ ಹೆಚ್ಚು ಗೊಂದಲವನ್ನು ಸೃಷ್ಟಿಸುತ್ತದೆ ಸಿದ್ಧಾರ್ಥ್ ಮತುರಿ ಗೆಳೆಯರಲ್ಲಿ ವಿಷಯದ ಬಗ್ಗೆ ಇದೇ ರೀತಿಯ ತಿಳುವಳಿಕೆ ನಿತಿನ್ ಕುರಿಯನ್ ಆದ್ದರಿಂದ ಇದನ್ನು ಹೇಗೆ ಮೌಲ್ಯೀಕರಿಸಬಹುದು ಅಥವಾ ವಿಷಯದ ರೀತಿಯ ತಿಳುವಳಿಕೆಯನ್ನು ಹೇಗೆ ಸಂಗ್ರಹಿಸಬಹುದು ಮತ್ತು ವಿದ್ಯಾರ್ಥಿಯು ಅದನ್ನು ಉಲ್ಲೇಖಿಸಬಹುದಾದ ಸಾಮಾನ್ಯ ಟಿಪ್ಪಣಿಯನ್ನು ಹೇಗೆ ರಚಿಸಬಹುದು ಮತ್ತು ವಿಷಯದ ಬಗ್ಗೆ ಅವರ ತಿಳುವಳಿಕೆಯು ಅವರು ಕಲಿತ ಮತ್ತು ಬಹುತೇಕ ಪೂರ್ಣಗೊಂಡ ವಿಷಯಗಳೊಂದಿಗೆ ಸಿಂಕ್ ಆಗಿರುತ್ತದೆ ಸಿದ್ಧಾರ್ಥ್ ಮತುರಿ ಸರಿ ಮತ್ತೆ ಇದಕ್ಕೆ ಹಿಂತಿರುಗಿ ಯಾವುದೇ ವಿದ್ಯಾರ್ಥಿಗೆ ಉತ್ತಮ ಆಯ್ಕೆ ಎಂದರೆ ಶಿಕ್ಷಕರಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ನಿತಿನ್ ಕುರಿಯನ್ ಶಿಕ್ಷಕರಿಂದ ಸರಿ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಅವರು ಬೋಧಿಸುತ್ತಿರುವುದು ನಮ್ಮ ಪೂರ್ವಸಿದ್ಧತಾ ಸಾಮಗ್ರಿಗಳಲ್ಲಿ ಈಗಾಗಲೇ ಇದೆ ಎಂಬುದು ನಿರ್ದೇಶಿಸುತ್ತದೆ ನಿತಿನ್ ಕುರಿಯನ್ ಸರಿ ಹಾಗಾದರೆ ನಾವು ಶಿಕ್ಷಕರ ಟಿಪ್ಪಣಿಗಳನ್ನು ಸಂಯೋಜಿಸಲು ಮತ್ತು ಆಕೆಯ ತರಗತಿಯಿಂದ ಬರುವ ವಿದ್ಯಾರ್ಥಿಗಳನ್ನು ಮೂಲತಃ ಅರ್ಥಮಾಡಿಕೊಳ್ಳಲು ಮತ್ತು ಎಲ್ಲವನ್ನು ಸಾಮಾನ್ಯ ಪುಸ್ತಕ ಭಂಡಾರಕ್ಕೆ ಕಂಪೈಲ್ ಮಾಡಲು ಸಾಧ್ಯವಾದರೆ ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಲಿಯಲು ಟಿಪ್ಪಣಿಯ ಅಂತಿಮ ಸಂಕಲನ ಮಾಡಿದ ಆವೃತ್ತಿಯು ಇರುತ್ತದೆ ಪ್ರೊಫೆಸರ್ ನನ್ನ ಸ್ವಂತ ಅನುಭವದ ಭಾಗವಾಗಿ ನಾನು ಸೇರಿಸಲು ಬಯಸುವುದು ವಿದ್ಯಾರ್ಥಿಗಳು ಅಥವಾ ಯಾರಾದರೂ ತಮ್ಮದೇ ಆದ ಪಠ್ಯಪುಸ್ತಕಗಳನ್ನು ಬಳಸಿ ಟಿಪ್ಪಣಿ ಮಾಡುವುದು ಜನರು ಅದನ್ನು ನಿಜವಾಗಿಯೂ ಹೈಲೈಟ್ ಮಾಡುತ್ತಾರೆ ಮತ್ತು ತಮ್ಮದೇ ಆದ ಟಿಪ್ಪಣಿಗಳನ್ನು ಬರೆಯುತ್ತಾರೆ ಕಚ್ಚಾ ಪಠ್ಯಪುಸ್ತಕಕ್ಕಿಂತ ಇದು ಹೆಚ್ಚು ಉಪಯುಕ್ತವಾಗಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಅದ್ದರಿಂದ ನೀವು ಬಹುಶಃ ಭೌತಿಕ ರೂಪದಲ್ಲಿ ಸುಳಿವು ನೀಡಬೇಕು ನಾನು ಸುಲಭವಾಗಿ ಊಹಿಸುವಂತೆ ಪುಸ್ತಕ ಭಂಡಾರದಲ್ಲಿ ಟಿಪ್ಪಣಿ ಸೆರೆಹಿಡಿಯಬಹುದು ಮತ್ತು ಎಲ್ಲವೂ ಸಿದ್ಧಾರ್ಥ್ ಮತುರಿ ಮತ್ತು ನಾವು ಅದನ್ನು ಇಂತಿಂಥ ಪ್ಯಾರಾಗ್ರಾಫ್ ಇಂತಿಂಥ ಸಾಲುಗಳು ಎಂದು ಉಲ್ಲೇಖಿಸಬಹುದೇ ಪ್ರೊಫೆಸರ್ ಹೌದು ಸರಿ ಅದು ಒಂದು ಉತ್ತಮ ಉಪಾಯ ಸಿದ್ಧಾರ್ಥ್ ಮತುರಿ ಹೌದು ಪುಸ್ತಕಗಳಲ್ಲಿ ಟಿಪ್ಪಣಿಗಳು ದೊರೆಯುತ್ತದೆಯೇ ಪ್ರೊಫೆಸರ್ ಹೌದು ಆದ್ದರಿಂದ ಅವರು ಸಂಪಾದಿಸಬಹುದಾದ ಬಗ್ಗೆಯೂ ಮಾತನಾಡಿದರು ಹೌದು ಸಂಪಾದಿಸುವುದು ನಿತಿನ್ ಕುರಿಯನ್ ಆದ್ದರಿಂದ ಮೂಲಭೂತವಾಗಿ ನೀವು ಈ ಭಂಡಾರದಲ್ಲಿ ಅಪ್ಲೋಡ್ ಮಾಡಲಾಗುತ್ತಿರುವ ಆರಂಭಿಕ ವಿಷಯವನ್ನು ಹೊಂದಿರುತ್ತೀರಿ ಅದನ್ನು ತರಗತಿಯಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳು ಸಂಪಾದಿಸಬಹುದು ಆದ್ದರಿಂದ ಇದು ಸಂಸ್ಕರಿಸಿದ ಟಿಪ್ಪಣಿ ಸಂಸ್ಕರಿಸಿದ ವಿಷಯವಾಗುವವರೆಗೆ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ ಮತ್ತು ಅದು ಯಾವಾಗಲೂ ಶಿಕ್ಷಕರು ತರಗತಿಯಲ್ಲಿ ಕಲಿಸಿದ ವಿಷಯಗಳಿಗೆ ಅನುಗುಣವಾಗಿರುತ್ತದೆ ಏಕೆಂದರೆ ಅವರ ತರಗತಿಗೆ ಹಾಜರಾದ ವಿದ್ಯಾರ್ಥಿಗಳು ಮೂಲತಃ ಈ ವಿಷಯವನ್ನು ಮುಂದುವರೆಸುವ ಮತ್ತು ಸಂಪಾದಿಸುವ ಜನರು ಶ್ಯಾಮ್ ಪಾಲ್ ಎಂ ಹೌದು ಹಾಗಾಗಿ ಪ್ರತಿ ವಿದ್ಯಾರ್ಥಿಯು ಭಂಡಾರವನ್ನು ಪ್ರವೇಶಿಸಬಹುದಾದರೆ ಸಮಸ್ಯೆ ಉಂಟಾಗುತ್ತದೆ ಎಂದು ನೀವು ಭಾವಿಸುವುದಿಲ್ಲ ಏಕೆಂದರೆ ಅವರು ಬದಲಾವಣೆಗಳನ್ನು ಮಾಡಬಹುದು ಮತ್ತು ಹೇಗೆ ನಿತಿನ್ ಕುರಿಯನ್ ಹೌದು ಆದ್ದರಿಂದ ಮತ್ತೊಮ್ಮೆ ಕೆಲವು ರೀತಿಯ ನಿರ್ವಾಹಕರು ಇರಬೇಕು ಅದಕ್ಕೆ ಯಾರು ಸೂಪರ್ ಪ್ರವೇಶವನ್ನು ಹೊಂದಿರಬೇಕು ಯಾರು ಮಾಡಬೇಕು ಶ್ಯಾಮ್ ಪಾಲ್ ಎಂ ಹುಡುಕಿ ನಿತಿನ್ ಕುರಿಯನ್ ನಿಯತ್ಕಾಲಿಕವಾಗಿ ವಿಷಯದ ಮೂಲಕ ಹೋಗಿ ಅನಗತ್ಯ ಅಥವಾ ಬೇಡದ ವಿಷಯ ಲಭ್ಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಸಿದ್ಧಾರ್ಥ್ ಮತುರಿ ಆದ್ದರಿಂದ ನಿರ್ವಾಹಕರು ವಿಷಯ ಪರಿಶೀಲನಾ ತಂಡವನ್ನು ಹೊಂದಿರಬೇಕು ಅವರು ಪರಿಶೀಲಿಸುತ್ತಲೇ ಇರುತ್ತಾರೆ ಶ್ಯಾಮ್ ಪಾಲ್ ಎಂ ಎಲ್ಲವನ್ನೂ ಪರಿಶೀಲಿಸಲಾಗುತ್ತಿದೆ ಸಿದ್ಧಾರ್ಥ್ ಮತುರಿ ಸರಿ ಪ್ರೊಫೆಸರ್ ಕೆಲವೊಮ್ಮೆ ಶಾಲಾ ಶಿಕ್ಷಕರು ಸಾಮಾನ್ಯವಾಗಿ ತಮ್ಮ ಟಿಪ್ಪಣಿಗಳನ್ನು ಬರೆಯುವಾಗ ಅವರು ಅದನ್ನು ತಮ್ಮ ದೃಷ್ಟಿಕೋನದಿಂದ ತಮ್ಮದೇ ಆದ ತಿಳುವಳಿಕೆಯಿಂದ ಬರೆಯುತ್ತಾರೆ ಎಂಬ ಅಂಶವನ್ನೂ ಇದು ತಿಳಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಅವರ ಜ್ಞಾನದ ಶಾಪ ಎಂದು ಕರೆಯುವುದನ್ನು ಅವರು ಅರ್ಥಮಾಡಿಕೊಳ್ಳುವುದಿಲ್ಲ ನಾನು ಎಲ್ಲೋ ಓದಿದ್ದೇನೆ ಮೊದಲ ಹಂತದಲ್ಲಿ ಕಲಿಯುವರಿಗೆ ಅದು ಏನು ಎಂದು ಅವರಿಗೆ ತಿಳಿದಿರುವುದಿಲ್ಲ ಆದ್ದರಿಂದ ಅವರು ಬಹುಶಃ ಕೆಲವು ಹಂತಕ್ಕೆ ಇಳಿಯಬಹುದು ಆದರೆ ಅವರು ನಿಜವಾಗಿಯೂ ಅಲ್ಲಿಗೆ ಹೋಗುತ್ತಿಲ್ಲ ಆದ್ದರಿಂದ ವಾಸ್ತವವಾಗಿ ವಿದ್ಯಾರ್ಥಿಗಳು ಪಿಚ್ ಮಾಡುವುದು ಮತ್ತು ಅದನ್ನು ಶ್ರೀಮಂತಗೊಳಿಸುವುದು ಇತರ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಟಿಪ್ಪಣಿಗಳೊಂದಿಗೆ ವೇಗವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ನೀವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿ ಎಂಬುದು ನನಗೆ ಇಷ್ಟವಾಗಿದೆ ಸಿದ್ಧಾರ್ಥ್ ಮತುರಿ ಪರ್ಫೆಕ್ಟ್ ಸರ್ ಪರ್ಫೆಕ್ಟ್ ಆದ್ದರಿಂದ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡುವವರು ವಿಷಯ ವಿಮರ್ಶೆ ತಂಡದ ನಿರ್ವಾಹಕರು ಸರ್ ಹೇಳಿದಂತೆ ವಿದ್ಯಾರ್ಥಿಗಳು ಎಲ್ಲಿಗೆ ಬರುತ್ತಿದ್ದಾರೆ ವಿಷಯವನ್ನು ಸಂಪಾದಿಸುತ್ತಿದ್ದಾರೆ ಸರ್ ಹೇಳುವಂತಹ ಎಲ್ಲ ವಿಷಯವನ್ನು ಅವರು ಪರಿಶೀಲಿಸುತ್ತಾರೆ ವಿದ್ಯಾರ್ಥಿಗಳು ಅಲ್ಲಿಗೆ ಬರುತ್ತಿದ್ದಾರೆ ವಿಷಯವನ್ನು ಸಂಪಾದಿಸುತ್ತಾರೆ ನಂತರ ಅಂತಿಮವಾಗಿ ಶಿಕ್ಷಕರು ತರಗತಿಯಲ್ಲಿ ಕಲಿಸಿದಂತೆ ಇದು ಒಂದು ಸಂಸ್ಕರಿಸಿದ ವಿಷಯಕ್ಕೆ ಬರುತ್ತದೆ ಆದ್ದರಿಂದ ಇದನ್ನು ಮತ್ತೆ ನಾವು ಬಳಸುತ್ತಿರುವ ಪುಸ್ತಕ ಮಳಿಗೆಗೆಭಂಡಾರಕ್ಕೆ ನೇರವಾಗಿ ಲಿಂಕ್ ಮಾಡಲಾಗಿದೆ ನಿತಿನ್ ಕುರಿಯನ್ ಹಾಗಾಗಿ ನಾವು ಬಹುಶಃ ಹಿಂತಿರುಗಿ ನಮ್ಮ ನಿಯತಾಂಕಗಳನ್ನು ಪೂರೈಸುತ್ತೇವೆಯೇ ಎಂದು ನೋಡಬೇಕು ಪ್ರೊಫೆಸರ್ ಹೌದು ಆದ್ದರಿಂದ ಇದು ಅಪೇಕ್ಷಿತ ಫಲಿತಾಂಶದೊಂದಿಗೆ ಅರ್ಥಪೂರ್ಣವಾಗಿದೆಯೆ ಎಂದು ಮತ್ತೆ ಪರಿಶೀಲಿಸುತ್ತಿರಿ ಇದು ತಯಾರಿಸಲು ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ನಿಮ್ಮ ಆಸಕ್ತಿಯ ಸಂಘರ್ಷದಲ್ಲಿ ನೀವು ಹೊಂದಿದ್ದ ವೇರಿಯೇಬಲ್ ಅನ್ನು ನಾನು ನೆನಪಿಸಿಕೊಂಡರೆ ಅದು ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳಬೇಕು ಏಕೆಂದರೆ ಆ ರೀತಿಯು ಅನೇಕ ಟಿಪ್ಪಣಿಗಳ ಮೂಲಕ ಓದುವ ಸಮಯವನ್ನು ವಿನಿಯೋಗಿಸುತ್ತದೆ ಅದು ಆ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದು ಸಾಮಾನ್ಯವಾಗಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ಸಿದ್ಧಾರ್ಥ್ ಮತುರಿ ಸರಿ ಪ್ರೊಫೆಸರ್ ಉತ್ತಮ ಸಿದ್ಧಾರ್ಥ್ ಮತುರಿ ಆದ್ದರಿಂದ ನಾವು ಸಹ ಆದರ್ಶ ಪರಿಸ್ಥಿತಿಯಲ್ಲಿದ್ದೇವೆ ಅದು ಶಿಕ್ಷಕರು ಅಪ್ಲೋಡ್ ಮಾಡಿದ ಒಂದು ವಿಷಯವಾಗಿದೆ ಎಲ್ಲಾ ವಿದ್ಯಾರ್ಥಿಗಳು ಆ ವಿಷಯದ ಮೂಲಕ ಹೋಗುತ್ತಾರೆ ಯಾರು ಸೇರಿಸಲು ಸಂಪಾದಿಸಲು ಮಾರ್ಪಾಡು ಮಾಡಲು ಬಯಸುತ್ತಾರೆ ಅದನ್ನು ಮಾಡಿ ಮತ್ತು ಹಿಂತಿರುಗಿ ಆದ್ದರಿಂದ ಅದೇ ವಿಷಯವನ್ನು ಮತ್ತೆ ಮತ್ತೆ ಮಾರ್ಪಡಿಸಲಾಗುತ್ತಿದೆ ನಿತಿನ್ ಕುರಿಯನ್ ಮತ್ತೆ ಮತ್ತೆ ಆದ್ದರಿಂದ ನೀವು ಕೇವಲ ಒಂದು ವಿಷಯವನ್ನು ಹೊಂದಿದ್ದೀರಿ ಅದರಲ್ಲಿ ವಿದ್ಯಾರ್ಥಿಯು ಆನೇಕ ಸಂಖ್ಯೆಯ ಸ್ಥಳಗಳಿಗೆ ಹೋಗಬೇಕಾಗಿಲ್ಲ ಅಥವಾ ಆನೇಕ ಸಂಖ್ಯೆಯ ವಿಷಯಗಳ ಮೂಲಕ ಹೋಗಬೇಕಾಗಿಲ್ಲ ಅವರು ಕೇವಲ ಒಂದು ವಿಷಯವನ್ನು ಹೊಂದಿದ್ದಾರೆ ಮತ್ತು ಅವರ ತಿಳುವಳಿಕೆಯು ಸಹ ಸುಧಾರಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅದು ಶಿಕ್ಷಕರ ವಿಷಯವಾಗಿದೆ ಮತ್ತು ವಿದ್ಯಾರ್ಥಿಗಳು ಆ ವಿಷಯದ ಮೇಲೆ ನಿರ್ಮಿಸುತ್ತಿದ್ದಾರೆ ಸಿದ್ಧಾರ್ಥ್ ಮತುರಿ ಅವರ ದೃಷ್ಟಿಕೋನವನ್ನು ಸೇರಿಸುವುದು ನಿತಿನ್ ಕುರಿಯನ್ ಆ ವಿಷಯದ ದೃಷ್ಟಿಕೋನ ಸಿದ್ಧಾರ್ಥ್ ಮತುರಿ ನಾವು ಪರಿಹಾರ ಹೇಳಿಕೆಯೊಂದಿಗೆ ಬರಬಹುದೇ ಪ್ರೊಫೆಸರ್ ಹೌದು ಖಚಿತವಾಗಿ ಇದನ್ನು ಒಟ್ಟುಗೂಡಿಸಿ ಮತ್ತು ನೀವು ಅಂತಹ ಕೆಲವು ಪರಿಹಾರ ಅಥವಾ ಯಾವುದನ್ನಾದರೂ ಮುನ್ನಡೆಸುತ್ತೀರಾ ಎಂದು ನೋಡಿ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಈ ಸಂದರ್ಭದಲ್ಲಿ ಶಾಲೆಯು ಈ ವಿಷಯವನ್ನು ಅಂತರ್ಜಾಲದ ಮೂಲಕ ಹಂಚಿಕೊಳ್ಳಲು ಮೂಲಸೌಕರ್ಯವನ್ನು ಹೊಂದಿರುವ ಪರಿಸ್ಥಿತಿಯನ್ನು ನಾವು ಪರಿಗಣಿಸಬಹುದು ನಂತರ ಬೋಧನೆಯು ತನ್ನ ಪೂರ್ವಸಿದ್ಧತಾ ಟಿಪ್ಪಣಿಗಳನ್ನು ಅದರಲ್ಲಿ ಇಂಟರ್ನೆಟ್ ಭಂಡಾರಕ್ಕೆ ಅಪ್ಲೋಡ್ ಮಾಡಬಹುದು ಮತ್ತು ತರಗತಿ ಮುಗಿದ ನಂತರವು ವಿದ್ಯಾರ್ಥಿಗಳು ಮನೆಗೆ ಹೋಗಿ ಪುಸ್ತಕ ಭಂಡಾರವನ್ನು ಬಳಸಬಹುದು ತಮಗೆ ಬೇಕಾದ ವಿಷಯವನ್ನು ಸೇರಿಸಿ ಸಂಪಾದಿಸಿ ತಯಾರಿಸಿ ಅಥವಾ ಬೇಡದ್ದನ್ನು ತೆಗೆದು ಆ ಭಂಡಾರದಿಂದ ವಿಷಯವನ್ನು ಡೌನ್ಲೋಡ್ ಮಾಡಬಹುದು ನಾವೆಲ್ಲರೂ ಒಂದೇ ವಲಯದಲ್ಲಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಹೌದು ನಿತಿನ್ ಕುರಿಯನ್ ಮತ್ತು ಸೇರಿಸಲು ನೀವು ಆಡಳಿತ ತಂಡವನ್ನು ಹೊಂದಿರುತ್ತೀರಿ ಪ್ರೊಫೆಸರ್ ಹೌದು ಖಂಡಿತ ನಿತಿನ್ ಕುರಿಯನ್ ಈ ಭಂಡಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾತ್ತದೆ ಪ್ರೊಫೆಸರ್ ಇದು ಕೇಳಿಸುವಂತೆ ನಾನು ಈ ಪದವನ್ನು ನಿಮ್ಮ ತಲೆಗೆ ಹಾಕುವುದಿಲ್ಲ ಎಂದು ನನಗೆ ಅನಿಸುತ್ತದೆ ಆದರೆ ಇದು ವಿಕಿ ಎಂದು ನನಗೆ ತೋರುತ್ತದೆ ನಿತಿನ್ ಕುರಿಯನ್ ಇದು ಟಿಪ್ಪಣಿಗಳಿಗೆ ವಿಕಿಯಂತೆ ಪ್ರೊಫೆಸರ್ ಟಿಪ್ಪಣಿಗಳಿಗೆ ವಿಕಿ ನಿತಿನ್ ಕುರಿಯನ್ ಕಲಿಕೆಗಾಗಿ ವಿಕಿ ಪ್ರೊಫೆಸರ್ ಆದ್ದರಿಂದ ವಿಕಿ ಆ ನಿರ್ದಿಷ್ಟ ವಿಷಯಕ್ಕಾಗಿ ಆ ಟಿಪ್ಪಣಿಗಳಿಗಾಗಿ ಇದನ್ನು ಸಂಪರ್ಕ ಸಾಧ್ಯವಾಗಿಸಬಹುದು ಮತ್ತು ಒಳ್ಳೆಯ ಸಂಗತಿಗಳು ಸಹ ಸಂಭವಿಸಬಹುದು ಮತ್ತು ಇದಕ್ಕೆ ಖಚಿತವಾಗಿ ನಿರ್ವಾಹಕರ ಅಗತ್ಯವಿದೆ ವಿಮರ್ಶೆ ತಂಡವು ಜನರು ವಿಷಯವನ್ನು ಅಳಿಸುತ್ತಿಲ್ಲ ಅಥವಾ ಅದನ್ನು ಅಲ್ಲಿಗೆ ಬಿಟ್ಟಿದ್ದಾರೆಯೇ ಅಲ್ಲಿ ಬೇಡದ ವಿಷಯವನ್ನು ಹಾಕಲಾಗಿದಿಯೇ ಹೌದು ಒಳ್ಳೆಯದು ಇದು ಎಲ್ಲೋ ಹೋಗುತ್ತಿದೆ ಆದ್ದರಿಂದ ನೀವು ಯೋಚಿಸಬಹುದಾದ ಯಾವುದೇ ಇತರ ವಿಚಾರಗಳು ಇದು ಒಂದು ಪರಿಕಲ್ಪನೆಯಂತೆ ಕಾಣುತ್ತದೆ ಅಥವಾ ನೀವು ಸಹ ಮಾಡಬಹುದು ಆದ್ದರಿಂದ ನೀವು ಹೋಗಲು ಎರಡು ಮಾರ್ಗಗಳಿವೆ ಕ್ಷಮಿಸಿ ನಿಮಗೆ ಏನಾದರೂ ಇದೆ ಪ್ರೊಫೆಸರ್ ನಿಮ್ಮ ಮುಂದೆ ಎರಡು ಮಾರ್ಗಗಳಿವೆ ಒಂದು ಅದೇ ರೀತಿಯ ಆಲೋಚನೆಯಿಂದ ನಿರ್ಮಿಸುವುದು ಮತ್ತು ನಿಮ್ಮ ಸ್ವಂತ ಅನುಭವದ ಬಗ್ಗೆ ನೀವು ಯೋಚಿಸಬಹುದೇ ಎಂದು ನೋಡುವುದು ಇನ್ನೊಂದು ಮಾರ್ಗವೆಂದರೆ ನೀವು ಎದುರಿಸಬೇಕಾದ ಕೆಲವು ಸಮಸ್ಯೆಗಳು ಈಗಾಗಲೇ ಕೆಳಗಿರಿಸಿದೇ ಎಂದು ಕಲ್ಪಿಸಿಕೊಂಡು ನೀವು ಬಹುಶಃ ಪರಿಹರಿಸಬಹುದು ಮತ್ತು ಅದು ಸರಿಹೊಂದುತ್ತದೆಯೇ ಎಂದು ನೋಡಬಹುದು ಅವರು ಹೇಳಿದ್ದನ್ನು ನಾನು ಇಷ್ಟಪಡುತ್ತೇನೆ ಜನರು ಕೆಲವು ರೀತಿಯ ವಿಷಯವನ್ನು ಬರೆಯುವುದನ್ನು ನಾನು ಬಯಸುವುದಿಲ್ಲ ಮತ್ತು ಇಲ್ಲಿ ಸೇರಿಲ್ಲ ಆದ್ದರಿಂದ ನಾವು ಅದನ್ನು ಹೊಂದಿದ್ದೇವೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಈ ಪರಿಹಾರವನ್ನು ಉತ್ಕೃಷ್ಟಗೊಳಿಸಲು ನೀವು ಯೋಚಿಸಬಹುದೇ ನಾನು ಅದನ್ನು ನಿಮಗೆ ಮುಕ್ತವಾಗಿ ಬಿಡುತ್ತೇನೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಒಂದು ಕಲಿಕೆಯ ನಿರ್ವಹಣಾ ವ್ಯವಸ್ಥೆಯನು ಶಾಲೆಯೊಳಗೆ ಸೇರಿಸಿಕೊಳ್ಳಲಾಗುವುದು ಅಲ್ಲಿ ಮೂಲಸೌಕರ್ಯವು ಈ ರೀತಿಯ ವ್ಯವಸ್ಥೆಯನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ನಂತರ ನಾವು ಈಗಾಗಲೇ ಗೂಗಲ್ ಕ್ಲಾಸ್ರೂಮ್ ಅಥವಾ ವಿಕಿಯಂತಹ ಕೆಲವು ಅಸ್ತಿತ್ವದಲ್ಲಿರುವ ಉತ್ಪನ್ನಗಳನ್ನು ಹೊಂದಿದ್ದೇವೆ ಅದರಿಂದ ಈ ರೀತಿಯ ಕಾರ್ಯವನ್ನು ಮಾಡಬಹುದು ಅವುಗಳು ಒಂದೇ ರೀತಿಯ ಕಾರ್ಯವನ್ನು ಹೊಂದಿವೆ ಪ್ರೊಫೆಸರ್ ಹೌದು ಅದು ಒಳ್ಳೆಯದು ಆದ್ದರಿಂದ ನಾವು ತಿಳಿದಿರುವ ಪ್ಯಾಕೇಜ್ ನಲ್ಲಿ ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ನಾವು ಈ ಇಡೀ ಪ್ರಕ್ರಿಯೆಯಲ್ಲಿ ನೋಡಿದ ಸಮಸ್ಯೆ ಎಂದರೆ ಸಂಯೋಜಿಸಲು ಮೂಲಸೌಕರ್ಯವನ್ನು ಹೊಂದಿರದ ಶಾಲೆ ಇತ್ಯಾದಿ ಆದ್ದರಿಂದ ಅದು ನಿತಿನ್ ಕುರಿಯನ್ ಅದು ಇಲ್ಲಿ ಒಂದು ಅಡಚಣೆಯಿದೆ ಸಿದ್ಧಾರ್ಥ್ ಮತುರಿ ಹೌದು ಇಲ್ಲಿ ಅಡಚಣೆಯಿದೆ ನಿತಿನ್ ಕುರಿಯನ್ ಬಹುಶಃ ನಾವು ಅಗತ್ಯ ಮೂಲಸೌಕರ್ಯಗಳು ಇಲ್ಲದಿರುವ ಪರಿಹಾರದ ಬಗ್ಗೆ ಯೋಚಿಸಬೇಕಾಗಬಹುದು ಸಿದ್ಧಾರ್ಥ್ ಮತುರಿ ಹೌದು ಪ್ರೊಫೆಸರ್ ಖಂಡಿತ ಮುಂದುವರಿಸಿ ಹಾಗಾಗಿ ನಾವು ಆ ವಿಷಯದ ಬಗ್ಗೆ ಪ್ರಾರಂಭಿಸಲಿದ್ದೇವೆ ಆದ್ದರಿಂದ ಈ ಒಬ್ಬ ವ್ಯಕ್ತಿಯನ್ನು ಹೋಲುವ ಮತ್ತು ಇಲ್ಲ ಕ್ಷಮಿಸಿ ಮೂಲಸೌಕರ್ಯಗಳಿಲ್ಲದ ಶಾಲೆ ಆದ್ದರಿಂದ ನೀವು ಮಾತನಾಡಬಹುದಾದ ಒಂದು ಷರತ್ತೆಂದರೆ ಯಾರಾದರೂ ಅಂತರ್ಜಾಲದ ಪ್ಲಗ್ ಅನ್ನು ಎಳೆದರೆ ನೀವು ಇನ್ನೂ ಆಫ್ಲೈನ್ನಲ್ಲಿ ಮಾಡಬಹುದಾದ ಕೆಲಸಗಳಿವೆ ನಿತಿನ್ ಕುರಿಯನ್ ಮೂಲಭೂತವಾಗಿ ನಾವು ಇದೇ ರೀತಿಯ ಭಂಡಾರವನ್ನು ನಿರ್ಮಿಸಬೇಕಾಗಿತ್ತು ಆದರೆ ಅದು ಆಫ್ಲೈನ್ನಲ್ಲಿರಬೇಕು ಸಿದ್ಧಾರ್ಥ್ ಮತುರಿ ಆಫ್ಲೈನ್ ಹೌದು ಮತ್ತು ಬಹುಶಃ ಶಾಲೆಗೆ ಮೂಲಸೌಕರ್ಯವಿಲ್ಲದಿದ್ದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯ ಹೊರಗಿನ ವ್ಯವಸ್ಥೆಯಂತಹ ಸಾಮಾನ್ಯ ಮೈದಾನ ಅಥವಾ ಸಾಮಾನ್ಯ ಭಂಡಾರವನ್ನು ಹೊಂದಿರಬೇಕು ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ವಾಟ್ಸಾಪ್ ಭಾಗಶಃ ಏನು ಮಾಡಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಅವರು ಇಷ್ಟಪಡಬಹುದು ಅವರು ಚಿತ್ರಗಳನ್ನು ಸಂಗ್ರಹಿಸಿ ತಮ್ಮ ವಾಟ್ಸಾಪ್ ಗುಂಪಿನಲ್ಲಿ ಇರಿಸಿದಂತೆ ಆದ್ದರಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಹೊರಗೆ ಒಂದು ಸಾಮಾನ್ಯ ವ್ಯವಸ್ಥೆಯನ್ನು ತರಲು ಸಾಧ್ಯವಾದರೆ ಶಾಲೆಗೆ ಅಗತ್ಯವಾದ ಮೂಲಸೌಕರ್ಯಗಳು ಇಲ್ಲದಿದ್ದರೆ ಅದೇ ರೀತಿಯ ವಾಟ್ಸಾಪ್ ಗುಂಪಿನಂತೆ ಹಾಗೆಯೇ ಇದು ನಮ್ಮನ್ನು ಇದೇ ರೀತಿಯ ಪರಿಹಾರಕ್ಕೆ ಕರೆದೊಯ್ಯುತ್ತದೆ ಶಿಕ್ಷಕರು ತಮ್ಮ ವಿಷಯವನ್ನು ಹೇಳಬಹುದು ಮತ್ತು ವಿದ್ಯಾರ್ಥಿಗಳು ಆನ್ಲೈನ್ಗೆ ಹೋಗಿ ಉಪಯೊಗಿಸಬಹುದು ನಿತಿನ್ ಕುರಿಯನ್ ಈಗಾಗಲೇ ಅಸ್ತಿತ್ವದಲ್ಲಿರುವ ಕೆಲವು ಅಪ್ಲಿಕೇಶನ್ಗಳಿವೆ ಎಂದು ನಾನು ಭಾವಿಸುತ್ತೇನೆ ಅದು ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನಲ್ಲಿರಬಹುದು ಅಥವಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬರಬಹುದಾದ ಅಂತರ್ಜಾಲದಲ್ಲಿರಬಹುದು ಮತ್ತು ನೀವು ಗೂಗಲ್ ಅನ್ನು ಪ್ರಸ್ತಾಪಿಸಿದಂತೆ ಮತ್ತು ಇತ್ಯಾದಿ ಅಲ್ಲಿ ವಿದ್ಯಾರ್ಥಿಗಳು ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯವನ್ನು ಬಳಸಬಹುದು ಮತ್ತು ನಂತರ ವಿಷಯವನ್ನು ಹಾಕಬಹುದು ಆದ್ದರಿಂದ ಈಗ ಅದು ಶಾಲೆಯ ಮೂಲಸೌಕರ್ಯದ ಮೇಲೆ ಅವಲಂಬಿತವಾಗಿಲ್ಲ ಈ ನಿರ್ದಿಷ್ಟ ಅಪ್ಲಿಕೇಶನ್ ಅನ್ನು ಪ್ರವೇಶಿಸಲು ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಅಗತ್ಯವಾದ ಮೂಲಸೌಕರ್ಯವಿದೆಯೇ ಎಂಬುದರ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಲ್ಯಾಪ್ಟಾಪ್ ಅಥವಾ ಅಂತಹ ಸಾಧನಗಳು ಲಭ್ಯವಿಲ್ಲದಿದ್ದರೆ ಕನಿಷ್ಠ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ಫೋನ್ ಲಭ್ಯವಿರಬೇಕು ಅದರಿಂದ ಈ ರೀತಿಯ ಅಪ್ಲಿಕೇಶನ್ಗಳನ್ನು ಬಳಸಬಹುದು ಪ್ರೊಫೆಸರ್ ಸರಿ ಒಳ್ಳೆಯದು ನಾನು ಕೇಳುತ್ತಿರುವುದು ಶಾಲೆಗಳಲ್ಲಿ ಮೂಲಸೌಕರ್ಯಗಳಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಕೆಲವು ರೀತಿಯ ಮೂಲಸೌಕರ್ಯಗಳಿವೆ ಮತ್ತು ನಾವು ಅದನ್ನು ಬಳಸುತ್ತೇವೆ ಸಿದ್ಧಾರ್ಥ್ ಮತುರಿ ಹೌದು ನಿತಿನ್ ಕುರಿಯನ್ ನಿಜವಾಗಿಯೂ ಪ್ರೊಫೆಸರ್ ಪರಿಪೂರ್ಣ ಸರಿ ಆದ್ದರಿಂದ ಅದು ಇಲ್ಲಿ ಮೂಲ ಕಲ್ಪನೆಯಾಗಿದೆ ಸಿದ್ಧಾರ್ಥ್ ಮತುರಿ ಹೌದು ನಿತಿನ್ ಕುರಿಯನ್ ಹೌದು ಪ್ರೊಫೆಸರ್ ಸರಿ ಆದ್ದರಿಂದ ವಿದ್ಯಾರ್ಥಿಗಳು ಸ್ಮಾರ್ಟ್ ಸರಿ ನಾನು ಅದನ್ನು ಬರೆಯಲು ನಿಮಗೆ ಅವಕಾಶ ನೀಡುತ್ತೇನೆ ಸಿದ್ಧಾರ್ಥ್ ಮತುರಿ ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಸ್ಮಾರ್ಟ್ಫೋನ್ ಹೊಂದಿರಬೇಕಾಗಿಲ್ಲ ನನ್ನ ಸಹೋದರ ಈಗ 11 ನೇ ತರಗತಿಯಲ್ಲಿದ್ದಾನೆ ಅವನು ನನ್ನ ಅಮ್ಮನ ಫೋನ್ ಅನ್ನು ಬಳಸುತ್ತಾನೆ ಅಲ್ಲಿ ಅವನು ಶಿಕ್ಷಕರು ಇರುವ ಸಾಮಾನ್ಯ ಸ್ಥಳವನ್ನು ಹೊಂದಿದ್ದಾರೆ ಶಿಕ್ಷಕರು ಟಿಪ್ಪಣಿಗಳನ್ನು ಹಾಕುತ್ತಾರೆ ಇವರು ತಮ್ಮ ಸಹಪಾಠಿಗಳೊಂದಿಗೆ ಟಿಪ್ಪಣಿಗಳನ್ನು ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಇದು ಈಗಾಗಲೇ ನಡೆಯುತ್ತಿರುವ ಪ್ರಕ್ರಿಯೆಯಾಗಿದೆ ಒಂದು ವೇಳೆ ಶಾಲೆಯು ನಮಗೆ ಆದರ್ಶವಾಗಿ ಅಗತ್ಯವಿರುವಂತಹ ಭಂಡಾರ ಅಥವಾ ಮೂಲಸೌಕರ್ಯವನ್ನು ಹೊಂದಿಲ್ಲದಿದ್ದರೆ ನಿತಿನ್ ಕುರಿಯನ್ ನಮ್ಮ ಗ್ರಾಹಕ ಪ್ರಯಾಣದ ಮ್ಯಾಪಿಂಗ್ ಸಮಯದಲ್ಲಿ ಸಹ ಹಂಚಿಕೆಗೆ ಸಂಬಂಧಿಸಿದಂತೆ ನಮಗೆ ಹಲವಾರು ಒಳನೋಟಗಳು ದೊರೆತಿವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ವಿದ್ಯಾರ್ಥಿಗಳ ಬೋರ್ಡ್ನಲ್ಲಿ ಬಳಸುತ್ತಿರುವ ಪ್ರಮುಖ ವೇದಿಕೆಗಳಲ್ಲಿ ವಾಟ್ಸಾಪ್ ಸಹ ಒಂದು ಆದ್ದರಿಂದ ಅದು ಬಹಳ ಮೂಲಭೂತ ಮಾರ್ಗವಾಗಿದೆ ಈಗ ನಾವು ವಾಟ್ಸಾಪ್ ಅನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದೇವೆ ಮತ್ತು ಈ ರೀತಿಯ ಭಂಡಾರವನ್ನು ಆ ರೀತಿಯ ಅಪ್ಲಿಕೇಶನ್ಗೆ ಸೇರಿಸಿಕೊಳ್ಳುತ್ತೇವೆ ಇದರಿಂದ ಆ ಅಪ್ಲಿಕೇಶನ್ ಮೂಲಕ ಹಂಚಿಕೆ ಆಗಬಹುದು ಮತ್ತು ಆ ರೀತಿಯ ಅಪ್ಲಿಕೇಶನ್ನಲ್ಲಿ ನೀವು ಸರಿಯಾದ ಭಂಡಾರವನ್ನು ಹೊಂದಿರುವಿರಿ ಪ್ರೊಫೆಸರ್ ಸರಿ ಆದ್ದರಿಂದ ಟಿಪ್ಪಣಿ ತೆಗೆದುಕೊಳ್ಳುವುದಕ್ಕಾಗಿ ಇದನ್ನು ನಿರ್ದಿಷ್ಟವಾಗಿ ಮಾಡಲು ಸಾಧ್ಯವೇ ಅದನ್ನೇ ನೀವು ಹೇಳುತ್ತಿದ್ದೀರಿ ಆದ್ದರಿಂದ ನೀವು ಈ ಅಪ್ಲಿಕೇಶನ್ನೊಂದಿಗೆ ನಿರ್ದಿಷ್ಟವಾಗಿ ಹೋಗುತ್ತೀರಿ ನಾನು ವರ್ಡ್ ಅಪ್ಲಿಕೇಶನ್ ಎಂಬ ಪದವನ್ನು ಹೇಳುತ್ತಿದ್ದೇನೆ ಇದು ಮೂಲತಃ ಟಿಪ್ಪಣಿ ತೆಗೆದುಕೊಳ್ಳುವಿಕೆ ಮತ್ತು ಹಂಚಿಕೆಗಾಗಿ ಆಗಿರುತ್ತದೆ ಆದರೆ ಉತ್ತಮ ಸೇವಾ ನಿಯಮಗಳ ಕೊರತೆಯಿಂದ ಕೂಡಿದೆ ಆದ್ದರಿಂದ ಅದು ಆ ಭಂಡಾರಕ್ಕೆ ಹೋಗುತ್ತದೆ ಆದ್ದರಿಂದ ಇದು ವಿಂಗಡಣೆಯನ್ನು ಪರಿಹರಿಸುತ್ತದೆ ನಿತಿನ್ ಕುರಿಯನ್ ಮತ್ತು ಅಸ್ತಿತ್ವದಲ್ಲಿರುವ ಭಂಡಾರದ ಎಲ್ಲಾ ವೈಶಿಷ್ಟ್ಯಗಳು ಈ ಅಪ್ಲಿಕೇಶನ್ನ ಭಾಗವಾಗಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಟಿಪ್ಪಣಿಗಳನ್ನು ಅಪ್ಲೋಡ್ ಮಾಡುವುದನ್ನು ಮುಂದುವರಿಸಬಹುದು ಸಾಮಾನ್ಯ ಭಂಡಾರವನ್ನು ವೈಯಕ್ತಿಕ ಟಿಪ್ಪಣಿ ವಿಷಯದಿಂದ ಸಂಪಾದಿಸಬಹುದು ಸದಸ್ಯರನ್ನು ಸೇರಿಸುವ ಆಡಳಿತ ತಂಡ ಇರುತ್ತದೆ ಯಾವುದೇ ಸದಸ್ಯರನ್ನು ತೆಗೆದುಕೊಳ್ಳಬಹುದು ವಿಷಯದ ಬಗ್ಗೆ ನಿಗಾ ಇಡಬಹುದು ಪ್ರೊಫೆಸರ್ ಸರಿ ಮತ್ತು ನಾನು ಅದನ್ನು ಟಿಪ್ಪಣಿಯಾಗಿ ನೋಡಿಲ್ಲ ಆದರೆ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಹ ಕಾರ್ಯರೂಪಕ್ಕೆ ಬರುತ್ತಿದೆ ಆದ್ದರಿಂದ ನಾವು ಕೇವಲ ಒಂದು ಕೋರ್ಸ್ ಅನ್ನು ಮಾತನಾಡುತ್ತಿಲ್ಲ ಅದರ ಆನೇಕ ಕೋರ್ಸ್ಗಳಿದೆ ಆದ್ದರಿಂದ ಕೋರ್ಸ್ಗಳ ಒಟ್ಟು ಪ್ಯಾಕೇಜ್ ಹಾಗಾಗಿ ಎಲ್ಲಾ ಶಿಕ್ಷಕರು ಪರಿಸರ ವ್ಯವಸ್ಥೆಯಲ್ಲಿ ಪ್ಲಗ್ ಅನ್ನು ವಿಂಗಡಿಸಬಹುದು ಬಹುಶಃ ಪ್ರತಿ ಶಿಕ್ಷಕರಿಗೆ ಎರಡು ಕೋರ್ಸ್ಗಳಿವೆ ಆದ್ದರಿಂದ ಅದು ನಿಮ್ಮ ಸಿಸ್ಟಮ್ನ ಭಾಗವೂ ಆಗಿರಬಹುದು ಆಸಕ್ತಿದಾಯಕ ಸರಿ ಆದ್ದರಿಂದ ನೀವು ಒಳಗೊಳ್ಳದ ಯಾವುದೇ ಸಮಸ್ಯೆಗಳು ಕೆಳಗಡೆ ಸ್ಥಾಪಿಸುವ ಮೂಲಕ ನೀವು ಶಾಲೆಗೆ ಹೆಚ್ಚಿನ ಸಮಸ್ಯೆಗಳನ್ನು ಪರಿಚಯಿಸುತ್ತಿದ್ದೀರಾ ಅವುಗಳೆಲ್ಲಾ ಯಾವುವು ನೀವು ಅವುಗಳನ್ನು ಇಲ್ಲಿ ಹುಡುಕಲು ಸಾಧ್ಯವಾದರೆ ನಾವು ಅವುಗಳನ್ನು ಇಲ್ಲಿಯೇ ಪರಿಹರಿಸಬಹುದು ಸಿದ್ಧಾರ್ಥ್ ಮತುರಿ ಶಾಲೆಗಳು ಮೂಲಸೌಕರ್ಯಗಳನ್ನು ಹೊಂದಿರದ ಪರಿಸ್ಥಿತಿಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಒಂದು ವಿಷಯವೆಂದರೆ ಅವರು ತಮ್ಮ ವಿದ್ಯಾರ್ಥಿಗಳನ್ನು ತಮ್ಮ ಶಾಲೆಯ ಹೊರಗೆ ಈ ರೀತಿಯಲ್ಲಿ ಏನಾದರೂ ಮಾಡಲು ಶಾಲೆಗಳಲ್ಲಿ ಭಾಗಶಃ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಿದ್ದಾರೆ ಯಾವ ಶಾಲೆಗಳು ಇದೀಗ ಈ ರೀತಿ ಮಾಡುತ್ತಿದ್ದಾರೆಂದು ನಾನು ಯೋಚಿಸುತ್ತಿದ್ದೇನೆ ನಿತಿನ್ ಕುರಿಯನ್ ಅದು ಒಂದು ಸಮಸ್ಯೆಯಾಗಿದೆ ಈ ವಿಷಯವನ್ನು ಸೇರಿಸುವ ವಿದ್ಯಾರ್ಥಿಯ ಕಡೆಯಿಂದ ವೈಯಕ್ತಿಕ ಪ್ರೇರಣೆ ಏನು ಹಾಗಾಗಿ ನನ್ನ ತಿಳುವಳಿಕೆಯೆಂದರೆ ವಿದ್ಯಾರ್ಥಿಗಳು ಈಗಾಗಲೇ ಪ್ಯಾಕ್ ಆಗಿದ್ದಾರೆ ವಿದ್ಯಾರ್ಥಿಗಳು ಈಗಾಗಲೇ ಕಲಿಯಬೇಕಾದ ವಿಷಯಗಳೊಂದಿಗೆ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ಇದು ಅವರು ಮಾಡಬೇಕಾದ ಹೆಚ್ಚುವರಿ ಚಟುವಟಿಕೆಯಾಗಿದೆ ಮತ್ತು ಈ ಚಟುವಟಿಕೆಯನ್ನು ಮಾಡುವುದರಿಂದ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಪ್ರತಿಫಲವು ಇರುವುದಿಲ್ಲ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ಮತ್ತು ಕಲಿಯುವ ವಿಷಯದಲ್ಲಿ ನಾನು ತರಗತಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ಎಂದು ಊಹಿಸಿ ಹಾಗಾಗಿ ವಿದ್ಯಾರ್ಥಿಯಾಗಿ ಹೋಗಿ ನನ್ನ ನಿರ್ದಿಷ್ಟ ವಿಷಯವನ್ನು ಅಪ್ಲೋಡ್ ಮಾಡಲು ಮತ್ತು ನನ್ನ ಗೆಳೆಯರು ಕಲಿಯುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ನನಗೆ ಯಾವ ಪ್ರೇರಣೆ ಇದೆ ವಿಶೇಷವಾಗಿ ಈ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಾವು ನೋಡಬೇಕಾದ ಒಂದು ವಿಷಯ ಪ್ರೊಫೆಸರ್ ಮತ್ತು ಹಂಚಿಕೆಗೆ ಪ್ರೇರಣೆ ನಿತಿನ್ ಕುರಿಯನ್ ಹೌದು ವಿಷಯದ ಹಂಚಿಕೆ ಪ್ರೊಫೆಸರ್ ಆದ್ದರಿಂದ ಅದು ಕೆಳಗಿರುವ ಒಂದು ಸಮಸ್ಯೆ ನೀವು ಹೇಳುತ್ತಿರುವ ಇನ್ನೊಂದು ವಿಷಯವೆಂದರೆ ಆಫ್ಲೈನ್ ನನ್ನ ಪ್ರಕಾರ ಶಾಲೆಯ ಸಮಯ ಅವರು ಶಾಲೆಯಲ್ಲಿದ್ದಾಗ ಇವೆಲ್ಲವನ್ನೂ ಹೊಂದಿರಬೇಕು ಆದರೆ ಈಗ ನಾವು ಅದನ್ನು ಶಾಲಾ ಸಮಯದಿಂದ ಮಾಡಲು ಪ್ರೋತ್ಸಾಹಿಸುತ್ತಿದ್ದೇವೆ ಅದು ಚರ್ಚಾಸ್ಪದವೇ ಇದು ಸರಿಯಾದ ಕೆಲಸಕ್ಕಾಗಿಯೇ ಅಥವಾ ಇಲ್ಲವೇ ಸಿದ್ಧಾರ್ಥ್ ಮತುರಿ ಆದ್ದರಿಂದ ವಿದ್ಯಾರ್ಥಿಗಳು ಇತರ ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸಬಾರದು ಶಾಲೆಯ ಸಮಯದ ಹೊರತು ಬೇರೆ ಸಮಯದಲ್ಲಿ ಹೊರಗೆ ಕಾಲ ಕಳೆಯಬಾರದು ಮತ್ತು ಶಾಲೆ ಏನು ಮಾಡಬೇಕೆಂಬುದನ್ನು ಮಾಡಲು ಒತ್ತಾಯಿಸುತ್ತಿದೆ ಪ್ರೊಫೆಸರ್ ಸರಿ ನಿತಿನ್ ಕುರಿಯನ್ ನಿಖರವಾಗಿ ಮಾಡುತ್ತಿದ್ದಾರೆಂದು ಭಾವಿಸಲಾಗಿದೆ ಆದ್ದರಿಂದ ಹೌದು ಈ ನಿರ್ದಿಷ್ಟ ಚಟುವಟಿಕೆಯನ್ನು ಮಾಡಲು ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸುವ ವಿಷಯದಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರೇರಣೆಯೊಂದಿಗೆ ನಾನು ಪ್ರಸ್ತಾಪಿಸಿದ ಸಮಸ್ಯೆಯೊಂದಿಗೆ ಅದು ಹೇಗಾದರೂ ಸಂಬಂಧ ಹೊಂದಿದೆ ಪ್ರೊಫೆಸರ್ ಆದರೆ ಇದರಲ್ಲಿ ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿರುವುದರಿಂದ ನನ್ನ ಟಿಪ್ಪಣಿಗಳ ಈ ಚಿತ್ರಗಳು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾನು ನೋಡುತ್ತಿಲ್ಲ ಇನ್ನೊಂದು ಅರ್ಥವೆಂದರೆ ನಿಮ್ಮ ಮೂಲ ಸಮಸ್ಯೆ ಎಂದರೆ ನಾನು ಟಿಪ್ಪಣಿಗಳ ಹೆಚ್ಚಿನ ಆವೃತ್ತಿಗಳನ್ನು ಸೇರಿಸಿದರೆ ಇದು ನಿಜವಾಗಿಯೂ ಓ ದೇವರೇ ನನ್ನ ತಯಾರಿಕೆಯ ಸಮಯ ನಾನು ತರಗತಿಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕಂಡುಹಿಡಿಯುವ ಮೊದಲು ಈ ಎಲ್ಲಾ ಟಿಪ್ಪಣಿಗಳನ್ನು ನೋಡಬೇಕಾಗಿದೆ ಹಾಗಾದರೆ ನೀವು ಸಮಸ್ಯೆಯನ್ನು ಹೆಚ್ಚಿಸುತ್ತಿಲ್ಲವೇ ನಿತಿನ್ ಕುರಿಯನ್ ಇಲ್ಲ ಭಂಡಾರದಲ್ಲಿ ಒಂದೇ ಒಂದು ವಿಷಯ ಇರಬೇಕು ಭಂಡಾರವು ಅದರ ಹೊರತಾಗಿಯೂ ಅದು ಆ ರೀತಿಯ ಭಂಡಾರವಾಗಲಿ ಅಥವಾ ಅಪ್ಲಿಕೇಶನ್ನಲ್ಲಾಗಲಿ ಆ ಒಂದು ಮೂಲ ವಿಷಯದ ಮೇಲೆ ಮಾತ್ರ ಸಂಪಾದಿಸುತ್ತಿರಬೇಕು ಪ್ರೊಫೆಸರ್ ಆದ್ದರಿಂದ ನೀವು ಅದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದೀರಿ ನಿತಿನ್ ಕುರಿಯನ್ ಹೌದು ಸಿದ್ಧಾರ್ಥ್ ಮತುರಿ ಈ ಪರಿಸ್ಥಿತಿಯಲ್ಲಿ ನಾವು ನಿರ್ವಾಹಕರನ್ನು ಹೊಂದಿದ್ದೇವೆ ಅವರು ವಿಷಯ ವಿಮರ್ಶೆ ತಂಡವನ್ನು ನಿರ್ವಹಿಸುತ್ತಿದ್ದಾರೆ ಈ ಪರಿಸ್ಥಿತಿಯಲ್ಲಿ ನಾವು ತರಗತಿಯ ಪ್ರತಿನಿಧಿಯನ್ನು ಹೊಂದಬಹುದು ಅವರು ಮುನ್ನಡೆಸುತ್ತಿದ್ದಾರೆ ಮತ್ತು ಖಚಿತಪಡಿಸಿಕೊಳ್ಳುತ್ತಾರೆ ನಿತಿನ್ ಕುರಿಯನ್ ಮೂಲತಃ ನಿರ್ವಾಹಕರು ಆ ಒಂದು ವಿಷಯಕ್ಕೆ ವಿದ್ಯಾರ್ಥಿಗಳು ಕೊಡುಗೆ ನೀಡುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಒಂದು ವಿಷಯವು ಎಲ್ಲಾ ವಿದ್ಯಾರ್ಥಿಗಳಿಗೆ ಕಲಿಯಲು ಅರ್ಥಪೂರ್ಣವಾಗಿರುತ್ತದೆ ಪ್ರೊಫೆಸರ್ ಸರಿ ಆಸಕ್ತಿದಾಯಕ ಪ್ರಶ್ನೆ ಅವರು ಅದನ್ನು ಹೇಗೆ ಮಾಡುತ್ತಾರೆ ನಿತಿನ್ ಕುರಿಯನ್ ಹಾಗಾಗಿ ಅಲ್ಲಿಯೇ ನಾನು ಕೊಡುಗೆ ನೀಡುವ ವ್ಯಕ್ತಿಗಳ ಹಂತಕ್ಕೆ ಬರುತ್ತೇನೆ ಮತ್ತು ಒಬ್ಬ ಸಮರ್ಪಿತ ವ್ಯಕ್ತಿ ಅಥವಾ ಸಮರ್ಪಿತ ಸಂಸ್ಥೆ ಪ್ರೊಫೆಸರ್ ಇಲ್ಲ ನನ್ನ ಪ್ರಶ್ನೆ ಹೆಚ್ಚು ತಾಂತ್ರಿಕ ಸ್ವರೂಪದಲ್ಲಿದೆ ನಾನು ಚಿತ್ರವನ್ನು ತೆಗೆದುಕೊಂಡಂತೆ ನಾನು ಅದನ್ನು ಹೇಗೆ ಸಂಪಾದಿಸಬಹುದು ಆದ್ದರಿಂದ ಅದು ಕೇವಲ ವಿಷಯವಾಗಿರಬೇಕೆಂದು ನೀವು ಬಯಸುತ್ತೀರಿ ಆದರೆ ವಿದ್ಯಾರ್ಥಿಗಳನ್ನು ಸಹ ವಿಂಗಡಿಸಲು ನೀವು ಬಯಸುತ್ತೀರಿ ಸಂಪಾದಕರಾಗಿರಲಿ ಅದಲ್ಲ ನಿಮ್ಮ ಮೂಲ ಆಲೋಚನೆ ಯಾವುದು ಸಿದ್ಧಾರ್ಥ್ ಮತುರಿ ಅಪ್ಲೋಡ್ ಹೊರಗಿನ ಚಿತ್ರದ ದೃಷ್ಟಿಯಿಂದ ಇರಬೇಕಾಗಿಲ್ಲ ಆದ್ದರಿಂದ ಇದು ವರ್ಡ್ ಡಾಕ್ಯುಮೆಂಟ್ ಅಥವಾ PDF ಆಗಿರಬಹುದು ಅಥವಾ ಅದು ಯಾವುದೇ ರೀತಿಯ ಮೀಡಿಯಾ ಫೈಲ್ ಆಗಿರಬಹುದು ಪ್ರೊಫೆಸರ್ ಅವರು ಇದನ್ನು ಶಾಲೆಯ ಮೂಲಸೌಕರ್ಯದಲ್ಲಿ ಮಾಡುತ್ತಿಲ್ಲ ಆದರೆ ಇದನ್ನು ಮಾಡಲು ಅವರು ತಮ್ಮದೇ ಆದ ಮೂಲಸೌಕರ್ಯಗಳನ್ನು ಬಳಸುತ್ತಿದ್ದಾರೆ ಮತ್ತು ಅದು ಬಹುಶಃ ಕ್ಲೌಡ್ ಸ್ಪೇಸ್ ಅಲ್ಲಿದೆ ನಿತಿನ್ ಕುರಿಯನ್ ಹೌದು ಸಿದ್ಧಾರ್ಥ್ ಮತುರಿ ಹಂಚಿದ ಜಾಗದಲ್ಲಿ ಹೌದು ಪ್ರೊಫೆಸರ್ ಆದ್ದರಿಂದ ಒಂದು ವಿಷಯವೆಂದರೆ ಅವೆರಡೂ ಟೆಕ್ ಸಂಬಂಧಿತ ವಿಚಾರಗಳು ಎಂದು ನಾನು ಗಮನಿಸುತ್ತಿದ್ದೇನೆ ನಿತಿನ್ ಕುರಿಯನ್ ಹೌದು ಸಿದ್ಧಾರ್ಥ್ ಮತುರಿ ನಿಖರವಾಗಿ ಪ್ರೊಫೆಸರ್ ಆದ್ದರಿಂದ ಅದು ಒಂದು ಖಚಿತವಾದ ಸಾಮಾನ್ಯ ವಿಷಯ ಆದ್ದರಿಂದ ವಿದ್ಯಾರ್ಥಿಗಳು ಟೆಕ್ ಅಥವಾ ಶಿಕ್ಷಕರ ಅಥವಾ ಎರಡರ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕು ಆದ್ದರಿಂದ ಅದು ನಿಮ್ಮ ಹುಡುಗರಿಗೆ ಮೂಲಭೂತ ಅವಶ್ಯಕತೆಯಾಗಿದೆ ಸಿದ್ಧಾರ್ಥ್ ಮತುರಿ ಹೌದು ಸರಿ ಪ್ರೊಫೆಸರ್ ಸರಿ ಹಾಗಾದರೆ ಶಿಕ್ಷಕರು ತಮ್ಮ ಟಿಪ್ಪಣಿಯನ್ನು ಹಂಚಿಕೊಳ್ಳಲು ಹೋಗುವುದಿಲ್ಲ ಅಥವಾ ಕೊಡುಗೆ ನೀಡಿದ ಡಾಕ್ಯುಮೆಂಟ್ನ ಚಿತ್ರವು ವಿದ್ಯಾರ್ಥಿಯಿಂದ ಒಬ್ಬ ವಿದ್ಯಾರ್ಥಿಯಿಂದ ಸ್ಟಾರ್ ವಿದ್ಯಾರ್ಥಿಯಿಂದ ಸಿದ್ಧಾರ್ಥ್ ಮತುರಿ ಇದು ಎರಡೂ ರೀತಿಯಲ್ಲಿರಬಹುದು ಸರ್ ಶಿಕ್ಷಕನು ಈ ರೀತಿಯ ವ್ಯವಸ್ಥೆಯಲ್ಲಿ ಆಸಕ್ತಿ ಹೊಂದಿದ್ದರೆ ಅದು ಅವರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಆಗ ಶಿಕ್ಷಕರು ಸಹ ತನ್ನ ವಿಷಯದೊಂದಿಗೆ ಪಿಚ್ ಮಾಡಬಹುದು ಅದು ಮತ್ತೆ ಮೂಲ ವಿಷಯವಾಗಿರುತ್ತದೆ ಶಿಕ್ಷಕರಿಗೆ ಈ ರೀತಿಯ ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನಾವು ತರಗತಿಯ C R ಅಥವಾ ತರಗತಿಯ ಅತ್ಯುತ್ತಮ ವಿದ್ಯಾರ್ಥಿಯೊಂದಿಗೆ ಬರಬೇಕಾಗುತ್ತದೆ ಅಥವಾ ವಿದ್ಯಾರ್ಥಿಗಳು ಎಲ್ಲಕ್ಕಿಂತ ಉತ್ತಮವಾದ ವಿಷಯವನ್ನು ಹೊಂದಿರುವ ಆಯ್ಕೆಯೊಂದಿಗೆ ಬರಬಹುದು ಮತ್ತು ಅವರು ಮಾಡಿದ್ದನ್ನ ಉಳಿದ ವಿದ್ಯಾರ್ಥಿಗಳು ಸೇರಿಸಿಕೊಂಡು ಮುಂದುವರಿಯಬಹುದು ನಿತಿನ್ ಕುರಿಯನ್ ಮೂಲತಃ ಅದು ಹೇಗೆ ಎಂಬುದರ ಹೊರತಾಗಿಯೂ ಅದು ಆಡಳಿತ ತಂಡವಾಗಿರುತ್ತದೆ ಯಾರು ಆ ಮೂಲ ವಿಷಯವನ್ನು ಆ ಪ್ರಮುಖ ವಿಷಯವನ್ನು ನಿರ್ಧರಿಸುತ್ತಾರೆ ಆದ್ದರಿಂದ ಶಿಕ್ಷಕರು ಅವರು ಹೇಳಿದಂತೆ ಶಿಕ್ಷಕರ ಬಳಿ ಟಿಪ್ಪಣಿ ಇದ್ದರೆ ಅದು ಮೂಲ ವಿಷಯವಾಗಿ ಪರಿಣಮಿಸುತ್ತದೆ ಅದು ಅಪ್ಲೋಡ್ ಆಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ಸಂಪಾದಿಸುವ ಸಾಮರ್ಥ್ಯವಿರುತ್ತದೆ ಅದು ಲಭ್ಯವಿಲ್ಲದಿದ್ದರೆ ಯಾರ ವಿಷಯವು ಮೂಲ ಉತ್ತಮ ವಿಷಯ ಎಂದು ತಂಡವು ತೆಗೆದುಕೊಳ್ಳುವ ನಿರ್ಧಾರವನ್ನು ಆಧರಿಸಿರುತ್ತದೆ ಮತ್ತು ನಂತರ ಅದೇ ರೀತಿಯ ಚಟುವಟಿಕೆಯು ಸಂಭವಿಸುತ್ತದೆ ಪ್ರೊಫೆಸರ್ ಇದು ಇನ್ನೊಂದು ಸರಿ ಆದ್ದರಿಂದ ಅವರು ಈಗಾಗಲೇ ಸಾಕಷ್ಟು ಸ್ಥಳಗಳಲ್ಲಿ ಪಠ್ಯಪುಸ್ತಕಗಳನ್ನು ಹೊಂದಿದ್ದಾರೆ ಪುಸ್ತಕಗಳು ಪಠ್ಯಪುಸ್ತಕವಲ್ಲ ಇದು ಪಠ್ಯಕ್ಕಾಗಿ ಪಠ್ಯಪುಸ್ತಕಗಳಾಗಿವೆ ಸೂಚಿಸಲಾದ ಪುಸ್ತಕಗಳು ಹಾಗಾದರೆ ನೀವು ಏನು ಮಾತನಾಡುತ್ತಿದ್ದೀರಿ ಎಂಬುದಕ್ಕೆ ಇದು ಉತ್ತಮ ಆರಂಭವಲ್ಲವೇ ಅದು ನನಗೆ ಗೊತ್ತು ಗುರಿಯಿಲ್ಲದೆ ಜರುಗಿದೆ ಅದು ಅವರು ಯಾವಾಗಲೂ ಒಯ್ಯುವ ವಿಷಯ ಮತ್ತು ಎಲ್ಲವೂ ನಿತಿನ್ ಕುರಿಯನ್ ಸರಿ ಆದ್ದರಿಂದ ನಾವು ಅದನ್ನು ಕೂಡ ಸೇರಿಸುತ್ತೇವೆ ಎಂದು ನೀವು ಹೇಳುತ್ತೀರಾ ಪ್ರೊಫೆಸರ್ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ ಇದು ನಿಮ್ಮ ಆಲೋಚನೆ ನೀವು ಅದನ್ನು ಮಾಡಬೇಕು ಸರಿಯಾದ ಪ್ರಶ್ನೆಗಳನ್ನು ಕೇಳುವುದು ನನ್ನ ಕೆಲಸ ಸಿದ್ಧಾರ್ಥ್ ಮತುರಿ ಎರಡೂ ಸಂದರ್ಭಗಳಲ್ಲಿ ಮೂಲಸೌಕರ್ಯವು ವಿದ್ಯಾರ್ಥಿಗಳಿಗೆ ಈ ಭಂಡಾರದಲ್ಲಿ ಪಠ್ಯಪುಸ್ತಕವನ್ನು ಹೊಂದಲು ಅವಕಾಶ ನೀಡಿದರೆ ಅದು ಶಾಲೆಯ ಭಂಡಾರವಾಗಲಿ ಅಥವಾ ಅವರ ಸ್ವಂತ ಖಾಸಗಿ ಪುಸ್ತಕವಾಗಲಿ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಠ್ಯಪುಸ್ತಕವನ್ನು ಉಲ್ಲೇಖಿಸುವುದು ಹೆಚ್ಚು ಸುಲಭ ಎಂದು ನಾನು ಭಾವಿಸುತ್ತೇನೆ ಮತ್ತು ಹಂಚಿದ ವಿಷಯವು ಒಂದೇ ಸ್ಥಳದಲ್ಲಿದೆ ಪ್ರೊಫೆಸರ್ ಅದು ಆಸಕ್ತಿದಾಯಕವಾಗಿರುತ್ತದೆ ಸಿದ್ಧಾರ್ಥ್ ಮತುರಿ ಅದು ಒಂದು ಸರ್ ಎಡಿಟಿಂಗ್ ಭಾಗದ ಬಗ್ಗೆ ನಾನು ಯೋಚಿಸುತ್ತಿದ್ದ ಇನ್ನೊಂದು ವಿಷಯವೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪುಸ್ತಕದಲ್ಲಿನ ಟಿಪ್ಪಣಿಗಳ ಬಗ್ಗೆ ನೀವು ಹೇಳಿದಂತೆ ಅವರು ಏನು ಓದುತ್ತಿದ್ದಾರೆ ಎಂಬುದರ ಕುರಿತು ತಮ್ಮ ವೈಯಕ್ತಿಕ ಟಿಪ್ಪಣಿಯನ್ನು ಬರೆಯಲು ಬಯಸುವುದಿಲ್ಲ ನಾನು ಪ್ಯಾರಾಗ್ರಾಫ್ ಮೂಲಕ ಹೋಗುತ್ತೇನೆ ಮತ್ತು ನನ್ನ ದೃಷ್ಟಿಕೋನವನ್ನು ಆ ಪುಟದ ಮೇಲೆ ಮಾಡಲು ನಾನು ಬಯಸುತ್ತೇನೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆ ಪ್ಯಾರಾಗ್ರಾಫ್ ಬಗ್ಗೆ ಒಂದೇ ರೀತಿ ಯೋಚಿಸುವ ಅಗತ್ಯವಿಲ್ಲ ಹಾಗಾಗಿ ಭಂಡಾರದಲ್ಲಿ ಪಠ್ಯಪುಸ್ತಕ ಮತ್ತು ನೋಟ್ಬುಕ್ ಅನ್ನು ಒಂದೇ ಸ್ಥಳದಲ್ಲಿ ಇಡಬಹುದಾದ ವ್ಯವಸ್ಥೆಯನ್ನು ಹೊಂದಿದ್ದರೆ ಮತ್ತು ಪಠ್ಯಪುಸ್ತಕದಲ್ಲಿ ನಾನು ನನ್ನ ವಿಷಯವನ್ನು ಬರೆಯುತ್ತೇನೆ ಮತ್ತು ನೋಟ್ಬುಕ್ ಅನ್ನು ಎಲ್ಲಿ ಬೇಸ್ ನೋಟ್ ಹಂಚಿಕೊಳ್ಳಲಾಗುತ್ತದೆ ಮತ್ತು ಜನರು ಸಂಪಾದಿಸುವುದನ್ನು ಮುಂದುವರಿಸುತ್ತಾರೆ ಅಥವಾ ಆ ಮೂಲಕ್ಕೆ ಮೌಲ್ಯವನ್ನು ಸೇರಿಸುತ್ತಾರೆ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಹಂಚಿಕೊಳ್ಳುವ ಟಿಪ್ಪಣಿ ಹಂಚಿಕೆ ನಡೆಯುತ್ತಿರುವ ಪರಿಸ್ಥಿತಿ ಇತರ ಸಂದರ್ಭಗಳಲ್ಲಿ ಪಠ್ಯಪುಸ್ತಕ ಇರುವಲ್ಲಿ ನಾನು ಆ ವಿಷಯದ ಬಗ್ಗೆ ನನ್ನ ಸ್ವಂತ ತಿಳುವಳಿಕೆಯನ್ನು ನನ್ನ ಪಠ್ಯಪುಸ್ತಕದಲ್ಲಿ ಅದೇ ವ್ಯವಸ್ಥೆಯಲ್ಲಿ ಬರೆಯುತ್ತೇನೆ ನಿತಿನ್ ಕುರಿಯನ್ ಆದ್ದರಿಂದ ಪಠ್ಯಪುಸ್ತಕವನ್ನು ವೈಯಕ್ತೀಕರಿಸಲಾಗುವುದು ಪ್ರೊಫೆಸರ್ ಸರಿ ನಾನು ಅದನ್ನೇ ಯೋಚಿಸುತ್ತಿದ್ದೆ ನಿತಿನ್ ಕುರಿಯನ್ ಅವರಿಬ್ಬರೂ ಸಾಮಾನ್ಯರು ಪ್ರೊಫೆಸರ್ ಆದ್ದರಿಂದ ಸಾಮಾನ್ಯವಾದ ಸಮೀಕರಣವಿದೆ ಇದು ಅಲ್ಲಿ ಲಭ್ಯವಿರುವ ಅತ್ಯುತ್ತಮ ವಿಷಯವಾಗಿದೆ ನಿತಿನ್ ಕುರಿಯನ್ ಅದಕ್ಕಾಗಿ ವಿಷಯ ಪ್ರೊಫೆಸರ್ ತದನಂತರ ನೀವು ಅದರ ಮೇಲೆ ವೈಯಕ್ತೀಕರಿಸಬಹುದು ಮತ್ತು ಇಲ್ಲದಿದ್ದರೆ ನೀವು ಅದನ್ನು ಹಂಚಿಕೊಳ್ಳದಿರಲು ಒಂದು ಆಯ್ಕೆಯನ್ನು ಹೊಂದಿರಬಹುದು ನಿತಿನ್ ಕುರಿಯನ್ ಹೌದು ಸಂಪೂರ್ಣವಾಗಿ ಪ್ರೊಫೆಸರ್ ಅದು ಬಳಕೆದಾರ ಸ್ವಭಾವತಃ ವಿದ್ಯಾರ್ಥಿ ಇದು ತುಂಬಾ ಆಸಕ್ತಿದಾಯಕ ನಿರ್ದೇಶನ ಆದ್ದರಿಂದ ಬೇರೆ ಯಾವುದೇ ಸಮಸ್ಯೆಗಳು ಹೌದು ಆದ್ದರಿಂದ ಅದು ಆ ಹಾದಿಯಲ್ಲಿದೆ ನೀವು ಸಮಸ್ಯೆ ಎಂದು ಭಾವಿಸುವ ಯಾವುದನ್ನಾದರೂ ನೀವು ಕಲ್ಪಿಸಬಹುದೇ ಸಿದ್ಧಾರ್ಥ್ ಮತುರಿ ಇದು ಮತ್ತೊಮ್ಮೆ ಸರ್ ತಮ್ಮ ಮೂಲಸೌಕರ್ಯವನ್ನು ಕಾಪಾಡಿಕೊಳ್ಳುವ ವಿದ್ಯಾರ್ಥಿಗಳು ಮತ್ತೆ ತಯಾರಿಸಲು ಕಡಿಮೆ ಸಮಯಕ್ಕೆ ಅನುಗುಣವಾಗಿಲ್ಲ ಏಕೆಂದರೆ ಅವರು ಮತ್ತೆ ಶಾಲೆಯ ಸಮಯದ ಹೊರಗೆ ಸಮಯ ಕಳೆಯಬೇಕಾಗುತ್ತದೆ ಪ್ರೊಫೆಸರ್ ಸರಿ ಅದು ಒಳ್ಳೆಯ ಅಂಶ ತುಂಬ ಒಳ್ಳೆಯ ಅಂಶ ಸಿದ್ಧಾರ್ಥ್ ಮತುರಿ ಹಾಗಾಗಿ ಸಮಯದ ಅಂಶವು ಇಲ್ಲಿ ಮತ್ತೆ ಒಂದು ಪ್ರಶ್ನೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಆದ್ದರಿಂದ ಅದನ್ನು ಅವರಿಗೆ ಒದಗಿಸಿದರೆ ಇದು ಅದಕ್ಕಿಂತ ಉತ್ತಮವಾಗಿದೆ ಆದ್ದರಿಂದ ಅವರು ಇದಕ್ಕೆ ಕೊಡುಗೆ ನೀಡಬೇಕು ಮತ್ತು ಇದನ್ನು ಉತ್ಕೃಷ್ಟ ಮತ್ತು ಉತ್ತಮಗೊಳಿಸಬೇಕು ನಿತಿನ್ ಕುರಿಯನ್ ಪ್ರತಿ ಕೊಡುಗೆಗೆ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ ಎಂದು ನಾನು ಬಯಸುತ್ತೇನೆ ಆದರೆ ಆ ಅಂತಿಮ ಟಿಪ್ಪಣಿಯನ್ನು ಪಡೆಯಲು ಮೂಲ ವಿಷಯದ ನಿಜವಾದ ಸಂಪಾದನೆ ಅದು ಗರಿಷ್ಠ ಸಮಯ ಮತ್ತು ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನನ್ನ ಎಲ್ಲಾ ಟಿಪ್ಪಣಿಗಳನ್ನು ಭಂಡಾರಕ್ಕೆ ಅಪ್ಲೋಡ್ ಮಾಡಲು ನೀವು ವಿದ್ಯಾರ್ಥಿಯಾಗಿ ನನ್ನನ್ನು ಕೇಳಿದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳದಿರಬಹುದು ಆದರೆ ಅಂತಿಮ ಟಿಪ್ಪಣಿಗೆ ಯಾವ ವಿಷಯವು ಹೋಗಬೇಕು ಎಂದು ಕುಳಿತು ನೋಡಲು ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಸಿದ್ಧಾರ್ಥ್ ಮತುರಿ ಅದು ಮತ್ತೆ ಈ ನಿರ್ವಾಹಕರನ್ನು ಅವಲಂಬಿಸಿರುತ್ತದೆ ಶಾಲೆಯು ನಿರ್ವಾಹಕರನ್ನು ಒದಗಿಸಿದರೆ ಇದು ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ವಿದ್ಯಾರ್ಥಿಯು ವ್ಯವಸ್ಥೆಯಲ್ಲಿ ನಿರ್ವಾಹಕರಾಗಿದ್ದರೆ ಅವರು ತಮ್ಮದೇ ಆದ ಇನ್ಫ್ರಾವನ್ನು ನಿರ್ವಹಿಸುತ್ತಿದ್ದರೆ ವಿದ್ಯಾರ್ಥಿ ಅಥವಾ ಆ ಖಾಸಗಿ ವ್ಯವಸ್ಥೆಯ ಭಾಗವಾಗಿರುವ ಶಿಕ್ಷಕರು ನಿರ್ವಾಹಕರಾಗಿರಬೇಕು ಆದ್ದರಿಂದ ಅವರು ಅದನ್ನು ಹೊಂದಲು ಒತ್ತಾಯಿಸುತ್ತಿದ್ದರೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಮಯವನ್ನು ಹೂಡಿಕೆ ಮಾಡಿ ಹಾಗಾಗಿ ಆ ಭಾಗವು ಸಂಪಾದನೆ ಭಾಗ ವಿಮರ್ಶೆ ಭಾಗ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ವಿಮರ್ಶೆ ಭಾಗ ಮತ್ತು ಎಲ್ಲಾವು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಹೌದು ಪ್ರೊಫೆಸರ್ ಸರಿ ಫೈನ್ ಆದ್ದರಿಂದ ನೀವು ಭಂಡಾರವನ್ನು ಬಯಸುತ್ತಿರುವಂತೆ ನನಗೆ ತೋರುತ್ತಿದೆ ಶಾಲೆಯು ಹೊಂದಿರುವ ವ್ಯವಸ್ಥೆಯಲ್ಲಿರಬಹುದು ಅಥವಾ ಇದು ವಿದ್ಯಾರ್ಥಿಗಳು ಒಟ್ಟುಗೂಡಿಸುವ ಮತ್ತು ನಿರ್ಮಿಸಲು ಕೊಡುಗೆ ನೀಡುವ ಅಥವಾ ಓದುವಂತಹ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿದೆ ಆದರೆ ಇದು ಪ್ರಾರಂಭದ ಹಂತವಾಗಿದೆ ಆದ್ದರಿಂದ ಈ ಸಮಯದಲ್ಲಿ ಹೊರಬರುವ ವೈಶಿಷ್ಟ್ಯಗಳು ಯಾವುವು ಎಂಬುದನ್ನು ನೀವು ಬರೆಯಬೇಕೆಂದು ನಾನು ಬಯಸುತ್ತೇನೆ ನೀವು ಹೇಗೆ ಅರ್ಹತೆ ಪಡೆಯುತ್ತೀರಿ ಈ ಭಂಡಾರವನ್ನು ನೀವು ಹೇಗೆ ಸಂಪೂರ್ಣವಾಗಿ ಬಯಸುತ್ತೇವೆ ನಾವು ಮಾಡಬೇಕಾದ ವಿಷಯಗಳಾವುವು ನಾವು ಒಂದು ರೀತಿಯ ವೈಶಿಷ್ಟ್ಯವನ್ನು ಹೊಂದಬಹುದು ಎಂದು ಹೇಳುವುದನ್ನು ನೀವು ಹೇಗೆ ವಿವರಿಸುತ್ತೀರಿ ಹೇಳಿ ನೀವು ಭಂಡಾರವನ್ನು ಹುಡುಕುತ್ತಿದ್ದೀರಿ ಎಂದು ಭಾವಿಸೋಣ ಅದು ಯಾವ ವೈಶಿಷ್ಟ್ಯಗಳನ್ನು ಸಂಪೂರ್ಣವಾಗಿ ಹೊಂದಿರಬೇಕು ನೀವು ಅದನ್ನು ಬರೆಯಲು ಸಾಧ್ಯವಾದರೆ ಅದನ್ನು ಯಾವುದರಿಂದ ಒಟ್ಟುಗೂಡಿಸಿ ಆ ಮೂಲಕ ನಿಮಗೆ ನೋಡಲು ಅಥವಾ ನಿರ್ಮಿಸಲು ಸುಲಭವಾಗುತ್ತದೆ ಅದು ಇಲ್ಲದಿದ್ದರೆ ನೀವು ನಿರ್ಮಿಸಬಹುದು ಅದು ಇದ್ದರೆ ನೀವು ಅದರಲ್ಲಿ ಏನನ್ನಾದರೂ ಹುಡುಕಬಹುದು ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಕೊನೆಗೊಳಿಸಲು ಇದು ನಮ್ಮ ಮುಂದಿನ ಹಂತವಾಗಿದೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಇದು ಒಂದು ಬೇಸಿಕ್ ಕ್ಲೌಡ್ ಇನ್ಫ್ರಾ ನಿತಿನ್ ಕುರಿಯನ್ ಬೇಸಿಕ್ ಕ್ಲೌಡ್ ಇನ್ಫ್ರಾ ಹೌದು ಸಿದ್ಧಾರ್ಥ್ ಮತುರಿ ಒಂದು ಬೇಸಿಕ್ ಕ್ಲೌಡ್ ಆಗಿದೆ ನಿತಿನ್ ಕುರಿಯನ್ ಕ್ಲೌಡ್ ಅಥವಾ ಕೆಲವು ರೀತಿಯ ಸರ್ವರ್ ಮೂಲಸೌಕರ್ಯ ಸಿದ್ಧಾರ್ಥ್ ಮತುರಿ ಸರ್ವರ್ ಹೌದು ಅಪ್ಲೋಡ್ ಮತ್ತು ಡೌನ್ಲೋಡ್ ಎಲ್ಲಿದೆ ಶ್ಯಾಮ್ ಪಾಲ್ ಎಂ ಆದ್ದರಿಂದ ಅವರು ಚಿತ್ರಗಳನ್ನು PDFಗಳನ್ನು PPTಗಳನ್ನು ಎಲ್ಲವನ್ನೂ ಅಪ್ಲೋಡ್ ಮಾಡಬಹುದು ಸಿದ್ಧಾರ್ಥ್ ಮತುರಿ ಮತ್ತು ಅಪ್ಲೋಡ್ ವಿಷಯದಲ್ಲಿ ಇದು ಸರಿಯಾದ ಟಿಪ್ಪಣಿ ತೆಗೆದುಕೊಳ್ಳುವ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ PDFಗಳು ಮತ್ತು ನೋಟ್ಬುಕ್ಗಳ ವಿಷಯದಲ್ಲಿ ಪಠ್ಯಪುಸ್ತಕಗಳನ್ನು ಸ್ವೀಕರಿಸುವಂತಹ ಕಾರ್ಯವನ್ನು ಹೊಂದಿರಬೇಕು ನಿತಿನ್ ಕುರಿಯನ್ ಸರಿ ಆದ್ದರಿಂದ ಇದು ಡಾಕ್ ಸ್ವರೂಪದಲ್ಲಿರಬಹುದು ಅಥವಾ ಅದು ಇಮೇಜ್ ಫಾರ್ಮ್ಯಾಟ್ನಲ್ಲಿರಬಹುದು ಸಿದ್ಧಾರ್ಥ್ ಮತುರಿ ಸರಿ ಪಠ್ಯಪುಸ್ತಕಗಳನ್ನು ಡಾಕ್ ಅಥವಾ ಪಿಡಿಎಫ್ ಇಮೇಜ್ನಲ್ಲಿ ಪ್ರವೇಶಿಸುವ ಆಯ್ಕೆ ನಂತರ ಅಪ್ಲಿಕೇಶನ್ ತೆಗೆದುಕೊಳ್ಳುವುದನ್ನು ಗಮನಿಸಿ ನಿತಿನ್ ಕುರಿಯನ್ ಈ ಭಂಡಾರದೊಳಗೆ ಸಿದ್ಧಾರ್ಥ್ ಮತುರಿ ಈ ಭಂಡಾರದೊಳಗೆ ಅದು ಅವರ ವೈಯಕ್ತಿಕಗೊಳಿಸಿದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಮೂಲ ವಿಷಯವನ್ನು ಪ್ರವೇಶಿಸಬಹುದು ಮತ್ತು ಬರೆಯಲು ಪ್ರಾರಂಭಿಸಬಹುದು ಆದ್ದರಿಂದ ಮೂಲ ಟಿಪ್ಪಣಿ ತೆಗೆದುಕೊಳ್ಳುವುದು ನಿತಿನ್ ಕುರಿಯನ್ ಅರ್ಜಿ ಸಿದ್ಧಾರ್ಥ್ ಮತುರಿ ವೈಶಿಷ್ಟ್ಯ ಹೌದು ಟಿಪ್ಪಣಿ ತೆಗೆದುಕೊಳ್ಳುವ ವೈಶಿಷ್ಟ್ಯ ಆದ್ದರಿಂದ ಅಪ್ಲೋಡ್ ವಿಷಯದಲ್ಲಿ ಇದು ಹಾಗಾಗಿ ಯಾರಾದರೂ ತಮ್ಮ ದಾಖಲೆಗಳನ್ನು ಅಥವಾ ಟಿಪ್ಪಣಿಗಳನ್ನು ಅದರ ಮೇಲೆ ಅಪ್ಲೋಡ್ ಮಾಡಬಹುದು ಮತ್ತು ಡೌನ್ಲೋಡ್ ಎನ್ನುವುದು ವಿದ್ಯಾರ್ಥಿಯ ಅವಶ್ಯಕತೆ ಯಾವ ರೀತಿಯ ಡಾಕ್ಯುಮೆಂಟ್ ಅಥವಾ ಇಮೇಜ್ ಅಥವಾ ಅವರು ಮಾಡಲು ಬಯಸುವ ಟಿಪ್ಪಣಿಗೆ ಸಂಬಂಧಿಸಿದಂತೆ ಇರುತ್ತದೆ ನಿತಿನ್ ಕುರಿಯನ್ ಆದ್ದರಿಂದ ವೈಶಿಷ್ಟ್ಯವನ್ನು ಮೂಲತಃ ಡೌನ್ಲೋಡ್ ಮಾಡಲಾಗುತ್ತದೆ ಮುಂದೆ ಸಂಪಾದನೆ ಇರುತ್ತದೆ ಸಿದ್ಧಾರ್ಥ್ ಮತುರಿ ಅಪ್ಲೋಡ್ ಮಾಡಲು ಮೂಲತಃ ಹಂಚಿಕೊಳ್ಳಿ ನಿತಿನ್ ಕುರಿಯನ್ ಆದರೆ ಅಪ್ಲೋಡ್ ಮಾಡುವುದು ಮತ್ತು ಡೌನ್ಲೋಡ್ ಮಾಡುವುದು ಮೂಲಭೂತವಾಗಿ ಹಂಚಿಕೆಯ ಬಗ್ಗೆ ಕಾಳಜಿ ವಹಿಸುತ್ತದೆ ಸರಿ ಶ್ಯಾಮ್ ಪಾಲ್ ಎಂ ವಿದ್ಯಾರ್ಥಿಗಳು ನಿರ್ದಿಷ್ಟ ವಿದ್ಯಾರ್ಥಿಗಳಂತೆ ಇತರ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಬಹುದು ನಾನು ನಿಮ್ಮೊಂದಿಗೆ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ಬಯಸಿದರೆ ಎಲ್ಲರಿಗೂ ಅಲ್ಲ ನಾನು ನಿಮ್ಮೊಂದಿಗೆ ಮಾತ್ರ ಹಂಚಿಕೊಳ್ಳಲು ಬಯಸುತ್ತೇನೆ ನಿತಿನ್ ಕುರಿಯನ್ ಆದರೆ ಮತ್ತೆ ನಾವು ನಮ್ಮ ಮೂಲದಿಂದ ವಿಮುಖರಾಗಿದ್ದೇವೆ ಶ್ಯಾಮ್ ಪಾಲ್ ಎಂ ಇಲ್ಲ ನಾನು ಗೂಗಲ್ ಡ್ರೈವ್ನಂತೆ ಹೇಳುತ್ತಿದ್ದೇನೆ ಹಾಗಾಗಿ ನನ್ನಲ್ಲಿ ವಿಷಯವಿದೆ ಮತ್ತು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಆದ್ದರಿಂದ ನಾನು ನಿಮ್ಮ ಸಿದ್ಧಾರ್ಥ್ ಮತುರಿ ಆದ್ದರಿಂದ ನಾವು ಇಲ್ಲಿ ವ್ಯವಹರಿಸಲು ಬಯಸುವ ಪರಿಸ್ಥಿತಿ ಎಂದರೆ ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವುದು ನಿತಿನ್ ಕುರಿಯನ್ ಮೂಲಭೂತವಾಗಿ ನಾವು ಬಯಸುವುದಿಲ್ಲ ಸಿದ್ಧಾರ್ಥ್ ಮತುರಿ ನಾವು ಹಂಚಿಕೊಳ್ಳಲು ಬಯಸುವುದಿಲ್ಲ ನಿತಿನ್ ಕುರಿಯನ್ ಹೌದು ವೈಯಕ್ತಿಕ ಹಂಚಿಕೆಯನ್ನು ಪ್ರೋತ್ಸಾಹಿಸಲು ನಾವು ಬಯಸುವುದಿಲ್ಲ ಆದರೆ ಎಲ್ಲಾ ಹಂಚಿಕೆಗಳು ಆಗಬೇಕೆಂದು ನಾವು ಬಯಸುತ್ತೇವೆ ಇದರಿಂದ ಅದು ಒಂದು ಮಾಸ್ಟರ್ ಟಿಪ್ಪಣಿಗೆ ಕೊಡುಗೆ ನೀಡುತ್ತದೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಸಂಪಾದಿಸಿದ ವಿಷಯವನ್ನು ಉಳಿಸಿದಂತೆ ಸಂಪಾದಿಸಿ ನಂತರ ಉಳಿಸಲಾಗುತ್ತದೆ ಈ ಭಂಡಾರಕ್ಕೆ ಇವು ಮೂಲಭೂತ ಅವಶ್ಯಕತೆಗಳು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಮತ್ತು ನೀವು ನಿರ್ವಾಹಕರನ್ನು ಹೊಂದಿದ್ದೀರಾ ನಿತಿನ್ ಕುರಿಯನ್ ನಿರ್ವಾಹಕರು ಈ ವಿಷಯವನ್ನು ನಿಭಾಯಿಸುವ ವಿಧಾನದಿಂದಾಗಿ ನಾವು ಯಾವಾಗಲೂ ಸಮಾನಾಂತರ ವಿಷಯವನ್ನು ಸಾರ್ವಕಾಲಿಕವಾಗಿ ಉಳಿಸುವಂತೆಯೇ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನಾನು ಹಿಂದೆ ಕೆಲವು ಹಂತಗಳಿಗೆ ಹೋಗಬೇಕಾದರೆ ಮತ್ತು ರಚನೆ ಏನು ಎಂದು ನೋಡಬೇಕು ಟಿಪ್ಪಣಿಯು ಆ ಸಮಯದಲ್ಲಿತ್ತು ಇದರಿಂದಾಗಿ ನಾನು ಬಂದು ಸಂಪಾದಿಸಬಹುದು ಅಥವಾ ತೆಗೆದುಹಾಕಬಹುದು ಆಗ ಹಿಂದಿನ ವಿಷಯವು ಯಾವಾಗಲೂ ನಿರ್ವಾಹಕರೊಂದಿಗೆ ಲಭ್ಯವಿರಬೇಕು ಶ್ಯಾಮ್ ಪಾಲ್ ವಿಷಯವನ್ನು ತಪ್ಪಿಸಲಾಗಿದೆ ನಿತಿನ್ ಕುರಿಯನ್ ಹೌದು ತಪ್ಪಿಸಲಾಗಿದೆ ಸಿದ್ಧಾರ್ಥ್ ಮತುರಿ ಆದ್ದರಿಂದ ಸಂಪೂರ್ಣ ಲಾಗ್ ಭಂಡಾರದಲ್ಲಿರಬೇಕು ನಿತಿನ್ ಕುರಿಯನ್ ಹೌದು ಆದ್ದರಿಂದ ಲಾಗ್ ಹಿಂದಿನ ವಿಷಯವನ್ನು ತೆಗೆದುಹಾಕಿದ ನಿರ್ದಿಷ್ಟ ಅವಧಿಗೆ ಅನುಗುಣವಾಗಿರಬಹುದು ಅಥವಾ ಸಿಸ್ಟಮ್ಗಾಗಿ ಲಾಗ್ ಅನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ನಾವು ಕೆಲವು ಮಾರ್ಗಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಲಾಗ್ ವೈಶಿಷ್ಟ್ಯವು ಮೂಲಭೂತವಾಗಿ ನಾವು ಮಾತನಾಡುತ್ತಿರುವ ವೈಶಿಷ್ಟ್ಯವಾಗಿದೆ ಪ್ರೊಫೆಸರ್ ನೀವು ಆವೃತ್ತಿಯಂತೆ ಅರ್ಥೈಸುತ್ತೀರಿ ಅವರ ಕೆಲವು ಆವೃತ್ತಿಗಳನ್ನು ನಿರ್ವಹಿಸಲಾಗಿದೆ ನಿತಿನ್ ಕುರಿಯನ್ ಹೌದು ಮೂಲತಃ ಒಂದು ಆವೃತ್ತಿ ಹೌದು ನಂತರ ಬಳಕೆದಾರರನ್ನು ಗುಂಪಿಗೆ ಸೇರಿಸುವುದು ಗುಂಪಿನಿಂದ ಬಳಕೆದಾರರನ್ನು ತೆಗೆದುಹಾಕುವುದು ಸಾಮಾನ್ಯ ನಿರ್ವಾಹಕನ ವೈಶಿಷ್ಟ್ಯಗಳು ಸಿದ್ಧಾರ್ಥ್ ಮತುರಿ ಇದು ಬಳಕೆದಾರರನ್ನು ಸೇರಿಸುತ್ತದೆ ಮತ್ತು ಬಳಕೆದಾರರನ್ನು ತೆಗೆದುಹಾಕುತ್ತದೆ ಮತ್ತು ವಿಷಯ ವಿಮರ್ಶೆ ತಂಡವು ನಿರ್ವಾಹಕರ ಅಡಿಯಲ್ಲಿದೆ ಪ್ರೊಫೆಸರ್ ನಾವು ಇನ್ನೂ ಷೇರುದಾರರ ಪ್ರೇರಣೆಯನ್ನು ತಿಳಿಸಿಲ್ಲ ಹಾಗಾದರೆ ನಾವು ಅಲ್ಲಿ ಪ್ರೇರಣೆಯನ್ನು ಹೇಗೆ ಉಳಿಸಿಕೊಳ್ಳುತ್ತೇವೆ ನಿತಿನ್ ಕುರಿಯನ್ ಒಂದು ರೀತಿಯ ಲಾಭದಾಯಕತೆಯು ನಡೆಯಬೇಕು ಎಂದು ನಾನು ಯೋಚಿಸುತ್ತಿದ್ದೆ ಏಕೆಂದರೆ ಮೂಲಭೂತವಾಗಿ ಇದು ತರಗತಿಯೊಳಗೆ ನಡೆಸಲ್ಪಡುವ ಚಟುವಟಿಕೆಯಾಗಿದೆ ನಾವು ಮತ್ತೆ ಉತ್ತಮ ವಿಷಯಕ್ಕೆ ಕೆಲವು ರೀತಿಯ ಪ್ರತಿಫಲ ವ್ಯವಸ್ಥೆಯನ್ನು ಒದಗಿಸಬಹುದಾದರೆ ಆಡಳಿತ ತಂಡವೊಂದು ನೋಡುತ್ತಿರುವ ಕಾರಣ ಯಾರು ವಿಷಯವನ್ನು ತರುತ್ತಿದ್ದಾರೆ ಮತ್ತು ಅವರು ಅಂತಿಮ ವಿಷಯವನ್ನು ಸಂಪಾದಿಸುತ್ತಿದ್ದಾರೆ ಮತ್ತು ನಿರ್ಮಿಸುತ್ತಿದ್ದಾರೆ ಇದಕ್ಕೆ ಗರಿಷ್ಠ ಕೊಡುಗೆ ನೀಡುವ ಯಾರು ಉತ್ತಮ ವಿಷಯವನ್ನು ತರುತ್ತಿದ್ದಾರೆ ಎಂಬುದನ್ನು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ನಾವು ಬಹುಶಃ ಪ್ರತಿಫಲ ವ್ಯವಸ್ಥೆಯನ್ನು ಒದಗಿಸಬಹುದು ನಾನು ಬ್ಯಾಡ್ಜ್ ವ್ಯವಸ್ಥೆಯನ್ನು ನೋಡಿದ್ದೇನೆ ಉನ್ನತ ಕೊಡುಗೆ ನೀಡಿದ ಬ್ಯಾಡ್ಜ್ ಪ್ರಶ್ನೆಗಳಿಗೆ ಉತ್ತರಿಸುವ ಜನರು ವೇದಿಕೆಗಳಲ್ಲಿ ಅವರು ಈ ಬ್ಯಾಡ್ಜ್ ಹೊಂದಿದ್ದಾರೆ ಕಲಿಕಾ ನಿರ್ವಹಣಾ ವ್ಯವಸ್ಥೆಯೂ ಬ್ಯಾಡ್ಜ್ಗಳಿಗೆ ಬಹುಮಾನ ನೀಡುವುದನ್ನು ನಾನು ನೋಡಿದ್ದೇನೆ ಅದಕ್ಕಾಗಿ ನೀವು ಬಣ್ಣದ ಬ್ಯಾಡ್ಜ್ಗಳನ್ನು ಹೊಂದಬಹುದು ಆದ್ದರಿಂದ ಅದು ಸಾಧ್ಯ ಸಿದ್ಧಾರ್ಥ್ ಮತುರಿ ಹೌದು ಇದು ಶಾಲೆಯೊಳಗಿನ ಒಂದು ರೀತಿಯ ಮೌಲ್ಯಮಾಪನಕ್ಕೆ ಸಹ ಲಿಂಕ್ ಮಾಡಬಹುದು ಪ್ರೊಫೆಸರ್ ಖಂಡಿತ ಹೌದು ನಿತಿನ್ ಕುರಿಯನ್ ಅಥವಾ ನಿರಂತರ ಮೌಲ್ಯಮಾಪನ ವ್ಯವಸ್ಥೆ ನೀವು ಇದನ್ನು ನಿರಂತರ ಮೌಲ್ಯಮಾಪನ ವ್ಯವಸ್ಥೆಗೆ ತರಬಹುದು ಆದ್ದರಿಂದ ನೀವು ಇದಕ್ಕೆ ಎಷ್ಟು ಕೊಡುಗೆ ನೀಡುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಉತ್ತಮ ಕೊಡುಗೆ ನೀಡುವವರು ತರಗತಿಯ ಪ್ರತಿಯೊಬ್ಬರೂ ಈ ವಿಷಯದಿಂದ ಕಲಿಯುತ್ತಿದ್ದಾರೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತಿರುವಿರಿ ಆದ್ದರಿಂದ ಉತ್ತಮ ಕೊಡುಗೆ ನೀಡುವವರು ಮೌಲ್ಯಮಾಪನದ ದೃಷ್ಟಿಯಿಂದಲೂ ಸಕಾರಾತ್ಮಕತೆಯನ್ನು ಪಡೆಯಬಹುದು ಪ್ರೊಫೆಸರ್ ಇನ್ನೇನು ಎಲ್ಲಾ ಮೂಲ ವೈಶಿಷ್ಟ್ಯಗಳನ್ನು ಇಲ್ಲಿ ಒಳಗೊಂಡಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಅಂತಹ ಭಂಡಾರವನ್ನು ಹುಡುಕಬೇಕಾದರೆ ಏನು ತೆಗೆದುಕೊಳ್ಳಬೇಕು ಮತ್ತು ನೋಡಬೇಕು ಎಂದು ನಿಮಗೆ ತಿಳಿದಿದೆ ಅವುಗಳಲ್ಲಿ ಎಲ್ಲವೂ ಇದೆಯೇ ಎಂದು ಹೋಲಿಸಿ ಸಿದ್ಧಾರ್ಥ್ ಮತುರಿ ಮೂಲ ಲಕ್ಷಣಗಳು ಪ್ರೊಫೆಸರ್ ನಿರ್ವಾಹಕ ದೃಷ್ಟಿಕೋನದಿಂದ ಮತ್ತು ಬ್ಯಾಡ್ಜ್ ಗಳು ನಾವು ಪ್ರೇರಣೆಗೆ ಒಳಗೊಂಡಿದ್ದೇವೆ ನಾನು ಹೇಳದೆ ಉಳಿಸಿದ ಏನಾದರೂ ವಿಷಯವಿದ್ದರೆ ನಾನು ಅದನ್ನು ನೋಡಲು ಪ್ರಯತ್ನಿಸುತ್ತಿದ್ದೇನೆ ಪುಸ್ತಕಗಳನ್ನು ಅಪ್ಲೋಡ್ ಮಾಡಲಾಯಿತು ಅಪ್ಲೋಡ್ ಮಾಡಿದ್ದು ಅವರು ಟಿಪ್ಪಣಿ ಮಾಡಲು ಸಾಧ್ಯವಾಗುತ್ತದೆ ಹೌದು ಅದನ್ನು ನಾನು ಊಹಿಸುತ್ತೇನೆ ಹೌದು ಸಂಪಾದಿಸಿ ಮತ್ತು ಉಳಿಸಲಾಗುತ್ತದೆ ಸಿದ್ಧಾರ್ಥ್ ಮತುರಿ ಟಿಪ್ಪಣಿ ತೆಗೆದುಕೊಳ್ಳುವ ವೈಶಿಷ್ಟ್ಯವು ಅವರ ವೈಯಕ್ತಿಕ ಟಿಪ್ಪಣಿಗಳಂತೆ ಪ್ರೊಫೆಸರ್ ಸರಿ ಹಾಗಾಗಿ ಶಾಲೆಯು ಮೂಲಭೂತ ಸೌಕರ್ಯವನ್ನು ಹೊಂದಿದೆಯೇ ಅಥವಾ ಇಲ್ಲವೋ ಎಂದು ಹೊರತುಪಡಿಸಿ ಇದು ಎಲ್ಲ ಕಡೆಯೂ ಕೆಲಸ ಮಾಡುತ್ತದೆ ಆದ್ದರಿಂದ ಇದು ಅವೆರಡನ್ನೂ ಒಳಗೊಳ್ಳುತ್ತದೆ ಹಾಗಾಗಿ ನೀವು ವ್ಯವಸ್ಥೆಯನ್ನು ನಿರ್ಮಿಸಲು ಅಥವಾ ವ್ಯವಸ್ಥೆಯಿಂದ ನಿರ್ಮಿಸಲು ಹೋಗುವುದು ನಾನು ಅರ್ಥ ನಿತಿನ್ ಕುರಿಯನ್ ಬಳಕೆದಾರ ಮತ್ತು ನಿರ್ಗಮನ ವ್ಯವಸ್ಥೆ ಪ್ರೊಫೆಸರ್ ಬಳಕೆದಾರ ಮತ್ತು ನಿರ್ಗಮನ ವ್ಯವಸ್ಥೆ ಇದು ನಮಗೆ ಬಹುಮಟ್ಟಿಗೆ ಬೇಕಾಗಿರುವುದು ಆದ್ದರಿಂದ ಮತ್ತೆ ಹಿಂತಿರುಗಿ ಇದು ತಯಾರಿಗಾಗಿ ಅವರ ಸಮಯವನ್ನು ಕಡಿಮೆ ಮಾಡುತ್ತಿದೆ ಎಂದು ನೀವು ನೋಡುತ್ತೀರಾ ಇದು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಕಾರಣವಾಗಿದೆಯೇ ಹಾಗಾಗಿ ಅದು ಒಂದು ಕೊನೆಯ ಕವರ್ ಮತ್ತು ನಾವು ಈ ಅಭ್ಯಾಸದಿಂದ ಮಾಡಿದ್ದೇವೆ ನಿತಿನ್ ಕುರಿಯನ್ ಸಿದ್ಧಪಡಿಸುತ್ತಿರುವ ಎಲ್ಲಾ ಟಿಪ್ಪಣಿಗಳ ಮಾಸ್ಟರ್ ಕಾಪಿ ಇದ್ದರೆ ಉತ್ತಮ ತಿಳುವಳಿಕೆಯ ಭಾಗವನ್ನು ಬಹುಮಟ್ಟಿಗೆ ಒಳಗೊಂಡಿದೆ ಎಂದು ನಾನು ಭಾವಿಸುತ್ತೇನೆ ಶಿಕ್ಷಕನು ನಿಯೋಜಿಸುತ್ತಿರುವ ಆಡಳಿತಾತ್ಮಕ ತಂಡ ಅಥವಾ ಈ ಚಟುವಟಿಕೆಯನ್ನು ನೋಡಿಕೊಳ್ಳಲು ಶಾಲೆಯು ನಿಯೋಜಿಸುತ್ತಿರುವವರೆಗೆ ತಯಾರಿ ಮಾಡುವ ಸಮಯದ ದೃಷ್ಟಿಯಿಂದ ಮತ್ತು ಅವರು ಅದರೊಂದಿಗೆ ಉತ್ತಮವಾಗಿರುತ್ತಾರೆ ಅಥವಾ ಬಹುಶಃ ಅದು ಅವರ ಮೌಲ್ಯಮಾಪನ ಅಥವಾ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ ಮತ್ತು ಅವುಗಳನ್ನು ಹೇಗೆ ಶ್ರೇಣೀಕರಿಸಲಾಗಿದೆ ಮತ್ತು ಪ್ರೊಫೆಸರ್ ನಾನು ಅದನ್ನು ಬರೆಯುತ್ತೇನೆ ಅದು ಮುಖ್ಯ ಆದ್ದರಿಂದ ನೀವು ಅದನ್ನು ಮತ್ತೆ ಮೌಲ್ಯಮಾಪನಕ್ಕೆ ಲಿಂಕ್ ಮಾಡುತ್ತಿದ್ದೀರಿ ನಾನು ಅದನ್ನು ಪಡೆದುಕೊಂಡೆ ಹಾಗಾಗಿ ಇದು ಇದೆ ನೀವು ಹೇಳುತ್ತಿರುವುದು ಇದನ್ನೇ ನಿತಿನ್ ಕುರಿಯನ್ ಹೌದು ಆದ್ದರಿಂದ ಈ ಚಟುವಟಿಕೆಯು ಅವರು ಗಳಿಸುವ ಅಂಕಗಳ ದೃಷ್ಟಿಯಿಂದ ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಆದ್ದರಿಂದ ಪ್ರೇರಣೆ ಒಳಗೊಳ್ಳುತ್ತಿದೆ ಮತ್ತು ಇದು ಕೇವಲ ಒಂದೆರಡು ವಿದ್ಯಾರ್ಥಿಗಳು ಅಥವಾ ಜನರು ಈ ಚಟುವಟಿಕೆಯನ್ನು ಗಮನಿಸುತ್ತಿರುವುದರಿಂದ ಸಮಯ ವಿದ್ಯಾರ್ಥಿಗಳು ತಯಾರಿಸಲು ತೆಗೆದುಕೊಳ್ಳುವ ಒಟ್ಟಾರೆ ಸಮಯ ಖಂಡಿತವಾಗಿಯೂ ಇರುತ್ತದೆ ಪ್ರೊಫೆಸರ್ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಗಳೊಂದಿಗೆ ನಾನು ಕೆಲವು ಪ್ಲಾಟ್ಫಾರ್ಮ್ಗಳನ್ನು ನೋಡಿದ್ದೇನೆ ಹಾಗಾದರೆ ಒಂದು ವೈಶಿಷ್ಟ್ಯವನ್ನು ನಾವು ಅಲ್ಲಿ ಬಿಸಾಕಬೇಕಾಗಿಲ್ಲ ಏಕೆಂದರೆ ಅದು ಇದೆ ಆದರೆ ಅದು ನಿಮ್ಮ ಮೂಲ ಸಂಘರ್ಷವನ್ನು ಪರಿಹರಿಸುತ್ತಿದೆಯೇ ಎನ್ನುವುದು ನನ್ನ ಪ್ರಶ್ನೆಯಾಗುತ್ತದೆ ಆ ಮೌಲ್ಯಮಾಪನ ಪರೀಕ್ಷೆಗಳು ನೀವು ಆನ್ಲೈನ್ನಲ್ಲಿ ಹೊಂದಬಹುದಾದ ಸ್ವಯಂ ಮೌಲ್ಯಮಾಪನ ಸಿದ್ಧಾರ್ಥ್ ಮತುರಿ ಸರಿ ಇಲ್ಲಿ ಮತ್ತೆ ಸಮಸ್ಯೆ ಆಗಿರಬಹುದು ಸರ್ ಅದನ್ನು ಶಿಕ್ಷಕರು ಒಪ್ಪಿಕೊಳ್ಳಬಹುದು ಅಥವಾ ಶಿಕ್ಷಕರು ಒಪ್ಪಿಕೊಳ್ಳದಿರಬಹುದು ಶಿಕ್ಷಕರು ಅವರ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಲು ಬಯಸುತ್ತಾರೆ ಪ್ರೊಫೆಸರ್ ಹೌದು ನಾನು ಹೇಳುತ್ತಿದ್ದೇನೆ ನೀವು ಈಗಾಗಲೇ ಇಲ್ಲಿ ಹೊಂದಿದ್ದೀರಿ ನಿರಂತರ ಮೌಲ್ಯಮಾಪನವಿದೆ ಗ್ರೇಡಿಂಗ್ ವ್ಯವಸ್ಥೆ ಈಗಾಗಲೇ ಇದೆ ಆದ್ದರಿಂದ ಅಧಿಕೃತವಾಗಿ ಹೊರಗೆ ನಿತಿನ್ ಕುರಿಯನ್ ವಿದ್ಯಾರ್ಥಿಯು ಉತ್ತರಿಸಬೇಕಾದ ಪ್ರಶ್ನೆಗಳ ಪಟ್ಟಿಯನ್ನು ಹೊಂದಿರುವ ವಿಷಯದಲ್ಲಿ ಸ್ವಯಂ ಮೌಲ್ಯಮಾಪನವು ಇರುತ್ತದೆ ಪ್ರೊಫೆಸರ್ ಬಹುಶಃ ಹೌದು ನಿತಿನ್ ಕುರಿಯನ್ ಆದ್ದರಿಂದ ಯಾರೇ ಆದರು ಆಡಳಿತ ತಂಡವು ಅದನ್ನು ಅಪ್ಲೋಡ್ ಮಾಡುತ್ತದೆ ಅಥವಾ ಆ ವಿಷಯವನ್ನು ರಚಿಸುತ್ತದೆ ಪ್ರೊಫೆಸರ್ ಹೌದು ಉದಾಹರಣೆಗೆ ಈ ಕೋರ್ಸ್ನಂತೆ ಇಲ್ಲಿರುವ ನಮ್ಮ ವಿದ್ಯಾರ್ಥಿಗಳು ಅವರು ಒಂದು ರೀತಿಯ ಕಾರ್ಯವಿಧಾನವನ್ನು ಹೊಂದಿದ್ದಾರೆ ಹೌದು ಅವರು ನಾನು ಈ ವಿಷಯವನ್ನು ಚೆನ್ನಾಗಿ ಕಲಿತಿದ್ದೇನೆ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಅದು ಒಂದು ಮಾರ್ಗವಾಗಿರಬಹುದು ಅಥವಾ ವೀಡಿಯೊದ ನಡುವೆ ಅದನ್ನು ವಿರಾಮಗೊಳಿಸಬಹುದು ಅವರು ಸ್ಕೋರ್ ಮಾಡುವ ತ್ವರಿತ ಪರೀಕ್ಷೆ ಇದೆ ಅದು ಸಂಪೂರ್ಣವಾಗಿ ನನ್ನ ಪ್ರಕಾರ ಯಾರೂ ಅವುಗಳನ್ನು ಶ್ರೇಣೀಕರಿಸುತ್ತಿಲ್ಲ ಯಾರೂ ಎಷ್ಟು ಸ್ಕೋರ್ ಹೊಂದಿದ್ದಾರೆಂದು ಪತ್ತೆಹಚ್ಚಲು ಯಾರೂ ಲೆಕ್ಕಾಚಾರ ಮಾಡುತ್ತಿಲ್ಲ ಅಂತಹ ಕೆಲವು ವಿಷಯಗಳಿವೆ ಆದರೆ ಇದು ತಯಾರಿಕೆಯ ಸಮಯವನ್ನು ಹೆಚ್ಚಿಸಲು ಕಾರಣವಾಗಬಹುದು ಎಂದು ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಅದು ಖಚಿತವಾಗಿ ಒಂದು ವಿಷಯ ಆದರೆ ಇದು ವಿಷಯವನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಕಾರಣವಾಗಬಹುದು ಏಕೆಂದರೆ ಅವರು ಅದನ್ನು ನಿಮ್ಮ ಸ್ವಂತ ವೇಗದಲ್ಲಿ ಮಾಡುತ್ತಿದ್ದಾರೆ ನನ್ನ ಪ್ರಕಾರ ನಾನು ಅದನ್ನು ನಿಮ್ಮ ಹುಡುಗರಿಗೆ ಬಿಡುತ್ತೇನೆ ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನೀವು ಭಾವಿಸಿದರೆ ನೀವು ಅದನ್ನು ಸೇರಿಸಬಹುದು ಇಲ್ಲದಿದ್ದರೆ ಅದನ್ನು ಬಿಡಿ ನಿತಿನ್ ಕುರಿಯನ್ ನಾವು ಆ ವೈಯಕ್ತಿಕ ಮೌಲ್ಯಮಾಪನವನ್ನು ಸೇರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಬಹುಶಃ ಈ ಇಡೀ ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತಿರುವ ವಿಧಾನಕ್ಕೂ ನಾವು ಇದನ್ನು ಪ್ರಯತ್ನಿಸಬಹುದು ಪ್ರೊಫೆಸರ್ ತುಂಬಾ ಚೆನ್ನಾಗಿದೆ ನಿತಿನ್ ಕುರಿಯನ್ ನಿಮ್ಮ ವಿಷಯದಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನು ಓದಿದ್ದೇನೆ ಮತ್ತು ನಾನು ಆ ವಿಷಯದಿಂದ ಒಂದು ಪ್ರಶ್ನೆಯೊಂದಿಗೆ ಬರುತ್ತೇನೆ ಮತ್ತು ಸ್ಯಾಮ್ ಅದೇ ವಿಷಯದಿಂದ ಮತ್ತೊಂದು ಪ್ರಶ್ನೆಯೊಂದಿಗೆ ಬರುತ್ತಾನೆ ಆದ್ದರಿಂದ ನೀವು ನೋಡುತ್ತಿರುವ ಹೆಚ್ಚು ರೀತಿಯ ಪ್ರಶ್ನೆಗಳು ನಿಮ್ಮ ತಿಳುವಳಿಕೆಯನ್ನು ಉತ್ತಮಗೊಳಿಸುತ್ತದೆ ವಿಷಯ ಸಮಯವು ಒಂದು ನಿರ್ಬಂಧವಾಗಿರುತ್ತದೆ ಎಂಬ ಅಂಶವನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಡಿ ಆದ್ದರಿಂದ ಬಹುಶಃ ಮತ್ತೊಮ್ಮೆ ಆಡಳಿತ ತಂಡವು ಜಾರಿಗೆ ಬರುತ್ತದೆ ಮತ್ತು ನಿರ್ದಿಷ್ಟ ಮಾಸ್ಟರ್ ಟಿಪ್ಪಣಿಗೆ ಸಂಬಂಧಿಸಿರುವ ಅತ್ಯುತ್ತಮ ಪ್ರಶ್ನೆಗಳನ್ನು ಆಯ್ಕೆ ಮಾಡುತ್ತದೆ ಆದ್ದರಿಂದ ನೀವು ಟಿಪ್ಪಣಿಯ ಮೂಲಕ ಹೋಗುತ್ತೀರಿ ಮತ್ತು ವಿದ್ಯಾರ್ಥಿಗಳಿಂದ ತಯಾರಿಸಲ್ಪಟ್ಟ ಈ ಅತ್ಯುತ್ತಮ ಪ್ರಶ್ನೆಗಳ ಮೂಲಕ ನೀವು ಹೋಗುತ್ತೀರಿ ಮತ್ತು ಅಲ್ಲಿ ಕಲಿಕೆ ಬಹುಮಟ್ಟಿಗೆ ಪೂರ್ಣಗೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮತುರಿ ಇದು ಆ ವಿಷಯದ ಎರಡನೇ ಪಠ್ಯಪುಸ್ತಕದಂತೆ ಆಗುತ್ತದೆ ನಿತಿನ್ ಕುರಿಯನ್ ನಿರ್ದಿಷ್ಟ ವಿಷಯ ಸಿದ್ಧಾರ್ಥ್ ಮತುರಿ ಪಠ್ಯಪುಸ್ತಕದಲ್ಲಿ ಒಂದು ಅಧ್ಯಾಯವಿದೆ ನಂತರ ಆ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಅಂತೆಯೇ ಒಂದು ಮೂಲ ವಿಷಯ ಮತ್ತು ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳು ಅಥವಾ ಅನುಮಾನಗಳೊಂದಿಗೆ ಅಥವಾ ಯಾವುದೇ ವಿಷಯದೊಂದಿಗೆ ಬರುತ್ತಾರೆ ಇದು ಪಠ್ಯಪುಸ್ತಕದ ಎರಡನೇ ಆವೃತ್ತಿಯಂತೆಯೂ ಆಗುತ್ತದೆ ನಿತಿನ್ ಕುರಿಯನ್ ಮತ್ತು ಪಠ್ಯಪುಸ್ತಕದ ವಿಷಯದಿಂದ ಹೊರಬಂದ ಕಲಿಕೆಯೊಂದಿಗೆ ಅದು ಹೆಚ್ಚು ಹೊಂದಾಣಿಕೆಯಾಗಿದೆ ಪ್ರೊಫೆಸರ್ ಮತ್ತು ಬಹುಶಃ ನಂತರದ ಹಂತದಲ್ಲಿ ಶಿಕ್ಷಕರು ಹೋಗಿ ಇದನ್ನು ನಾನು ಕಲಿಸಲು ಬಯಸಿದ್ದೇನೆ ಆದರೆ ವಿದ್ಯಾರ್ಥಿಗಳು ಇದರಿಂದ ಏನು ತೆಗೆದುಕೊಂಡಿದ್ದಾರೆ ಎಂದು ಹೇಳಬಹುದು ಹಾಗಾಗಿ ಇದು ಹೋಲಿಕೆ ಆಗಿರಬಹುದು ಸರಿ ಆದ್ದರಿಂದ ಇದು ನಿತಿನ್ ಕುರಿಯನ್ ಇದು ಶಿಕ್ಷಕರಿಗೂ ಒಂದು ರೀತಿಯ ಮೌಲ್ಯಮಾಪನವಾಗಿದೆ ಶಿಕ್ಷಕರಿಗೆ ಸ್ವಯಂ ಮೌಲ್ಯಮಾಪನ ನೀವು ಸಂಪೂರ್ಣವಾಗಿ ಹೇಳಿದಂತೆ ಪ್ರೊಫೆಸರ್ ಶಿಕ್ಷಕರಿಗಾಗಿ ನೀವು ವಿಷಯವನ್ನು ನೋಡುತ್ತಿದ್ದೀರಿ ಮತ್ತು ನಾನು ತಿಳಿಸಲು ಬಯಸಿದ್ದು ಮತ್ತು ಅವರಿಗೆ ಸಿಕ್ಕಿದ್ದು ಇದೆ ಅಸಾಮರಸ್ಯವಿದೆಯೇ ಅಥವಾ ಸರಿ ಇದಿಯೇ ತುಂಬಾ ಚೆನ್ನಾಗಿದೆ ಇದು ಹೋಗುವ ನಿರ್ದೇಶನವನ್ನು ನಾನು ಇಷ್ಟಪಟ್ಟೆ ಸರಿ ಇದರ ನಂತರದ ಮುಂದಿನ ಹಂತ ಆದ್ದರಿಂದ ನಾವು ಮುಗಿಸಿದ್ದೇವೆ ಹಾಗಾಗಿ ಮೊದಲ ಹೆಜ್ಜೆ ನೀವು ಏನು ಮಾಡಿದ್ದೀರಿ ಎಂದು ನಾನು ಪರಿಷ್ಕರಿಸುತ್ತೇನೆ ಆದ್ದರಿಂದ ನಾವು ಬಯಸಿದ ಮೂಲ ಫಲಿತಾಂಶಗಳೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ ನಾವು ಬಯಸಿದ ಫಲಿತಾಂಶಗಳನ್ನು ಬಯಸಿದ್ದೇವೆ ಮತ್ತು ನಂತರ ತಂಡವು ಅಲ್ಲಿ ಸಾಧ್ಯವಿರುವ ಎಲ್ಲ ವಿಚಾರಗಳ ಬಗ್ಗೆ ಚುರುಕುಬುದ್ದಿ ಮಾಡಲು ಪ್ರಾರಂಭಿಸಿತು ನಡುವೆ ಬಂದ ಸ್ವಲ್ಪ ವಿವರವೆಂದರೆ ಮೂಲಸೌಕರ್ಯ ಮತ್ತು ಮೂಲಸೌಕರ್ಯವಿಲ್ಲದ ಶಾಲೆಗಳ ಬಗ್ಗೆ ಆದ್ದರಿಂದ ಅವರು ಈ ವರ್ಗೀಕರಣದ ಬಗ್ಗೆ ಯೋಚಿಸಿದರು ಮತ್ತು ನಂತರ ಈ ಎರಡು ವಿಷಯಗಳ ಸುತ್ತಲೂ ತಮ್ಮ ವಿಚಾರಗಳನ್ನು ಕ್ಲಸ್ಟರಿಂಗ್ ಮಾಡಲು ಪ್ರಾರಂಭಿಸಿದರು ಉಪ ವಿಷಯಗಳು ಹಾಗಾಗಿ ಮಾತನಾಡಲು ಮತ್ತು ಅಂತಿಮವಾಗಿ ಇದೆಲ್ಲವೂ ಒಂದು ಭಂಡಾರ ಮಾಸ್ಟರ್ ಐಡಿಯಾಕ್ಕೆ ಮತ್ತು ಅದರಲ್ಲಿ ಬಹಳಷ್ಟು ಕವಲೊಡೆಯುವಿಕೆಗಳು ನಡೆಯುತ್ತಿವೆ ನಂತರ ಕೊನೆಯಲ್ಲಿ ಕೊನೆಯ ಹಂತವೆಂದರೆ ಅವಶ್ಯಕತೆಗಳು ಅಥವಾ ವೈಶಿಷ್ಟ್ಯಗಳ ವಿಷಯದಲ್ಲಿ ಪ್ಯಾರಾಫ್ರೇಸ್ ಮಾಡುವುದು ಇದು ಒಂದು ವ್ಯವಸ್ಥೆಯಲ್ಲಿ ನಾವು ಹುಡುಕುತ್ತಿರುವುದು ಸಂಪೂರ್ಣವಾಗಿ ಭಂಡಾರವಾಗಿದೆಯೆ ಎಂದು ನೀವು ಹೇಳುತ್ತಿದ್ದೀರ ಆದರೆ ನನ್ನ ಮೂಲಭೂತ ನನ್ನ ಮೂಲ ಅಪೇಕ್ಷಿತ ಫಲಿತಾಂಶಗಳನ್ನು ಪೂರೈಸಲಾಗಿದೆಯೇ ಅಥವಾ ಇಲ್ಲವೇ ಎಂದು ನಾವು ಪರಿಶೀಲಿಸುತ್ತಲೇ ಇದ್ದೇವೆ ಮತ್ತು ಈಗ ನಾವು ಟೇಬಲ್ನ ಕೆಳಭಾಗದಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದ್ದೇವೆ ಅಲ್ಲಿ ನಾವು ವ್ಯವಸ್ಥೆಗೆ ಮೂಲಭೂತವಾದ ಕೆಲವು ವೈಶಿಷ್ಟ್ಯಗಳನ್ನು ಹೊಂದಿದ್ದೇವೆ ಅವುಗಳಲ್ಲಿ ಕೆಲವು ಪರಿಧಿಯಲ್ಲಿ ಶ್ರೇಣೀಕರಣ ವ್ಯವಸ್ಥೆಯು ಪರಿಧಿಯಲ್ಲಿರುವಂತೆ ನಿರಂತರ ಮೌಲ್ಯಮಾಪನ ವ್ಯವಸ್ಥೆಯು ಪರಿಧಿಯಲ್ಲಿದೆ ಆದರೆ ಅದು ಇಡೀ ವ್ಯವಸ್ಥೆಗೆ ಮತ್ತೆ ಸಂಬಂಧವನ್ನು ನೀಡುತ್ತದೆ ಮತ್ತು ನಂತರ ಅದು ಅಪೇಕ್ಷಿತ ಫಲಿತಾಂಶಗಳನ್ನು ಪೂರೈಸುತ್ತದೆಯೋ ಇಲ್ಲವೋ ಎಂದು ಮತ್ತೆ ಮುಂದುವರಿಯುತ್ತದೆ ಆದ್ದರಿಂದ ವಿಶಾಲ ರಚನೆಯು ಹೇಗೆ ಪರಿಹರಿಸುತ್ತದೆ ಎಂಬುದರ ಬಗ್ಗೆ ನಾನು ಕೇಳಿದ ನನ್ನ ಕೆಲವು ಪ್ರಶ್ನೆಗಳೊಂದಿಗೆ ಅವರು ಅದನ್ನು ಮಾಡಿದರು ಇದರಿಂದಾಗಿ ಅವರ ಆಲೋಚನೆಯನ್ನೂ ಸಹ ರೂಪಿಸಲು ಸಹಾಯವಾಯಿತು ಆದ್ದರಿಂದ ನೀವು ಕೆಲವು ಫೆಸಿಲಿಟೇಟರ್ ಹೊಂದಿದ್ದರೆ ಪ್ರಕ್ರಿಯೆಯನ್ನು ಮಾರ್ಗದರ್ಶಿಸುವ ಶಿಕ್ಷಕರು ಇದು ನಿಜವಾಗಿಯೂ ಚರ್ಚಿಸಿ ವಿಚಾರ ಮಾಡುವ ಅಧಿವೇಶನವನ್ನು ಗುರಿಯತ್ತ ಸಾಗಲು ಸಹಾಯ ಮಾಡುತ್ತದೆ ಇದು ವ್ಯವಸ್ಥೆಯಿಂದ ನಮ್ಮ ಶಿಫಾರಸು ಆದ್ದರಿಂದ ಆಶಾದಾಯಕವಾಗಿ ಇದು ನಿಮ್ಮ ಸ್ವಂತ ಪರಿಹಾರ ಹಂತಕ್ಕೆ ಉಪಯುಕ್ತವಾಗಿದೆ ನೀವು ಕೆಲಸ ಮಾಡುತ್ತಿರುವ ನಿಜವಾದ ಸಮಸ್ಯೆಯೊಂದರಲ್ಲಿ ಕೆಲಸ ಮಾಡಲು ಮತ್ತು ಇಲ್ಲಿನ ತಂಡವು ಮಾಡಿದಂತೆ ಇದನ್ನು ಅನ್ವಯಿಸಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಆದ್ದರಿಂದ ಹಂತವನ್ನು ಪರಿಹರಿಸಲು ಪ್ರಯತ್ನಿಸುವುದು ಅದೃಷ್ಟ ಮುಂದಿನ ಹಂತದಲ್ಲಿ ನಾವು ನಿಮ್ಮನ್ನು ಪರೀಕ್ಷೆ ಅಥವಾ ಮೂಲಮಾದರಿಯಂತೆ ನೋಡುತ್ತೇವೆ ಇದೆಲ್ಲವನ್ನೂ ಕಾರ್ಯರೂಪಕ್ಕೆ ತರುತ್ತೇವೆ ನಿಜ ಜೀವನದ ಕ್ರಿಯೆಯಲ್ಲಿ ಅದನ್ನು ನಿಮ್ಮ ಕಣ್ಣುಗಳ ಮುಂದೆ ನೋಡುತ್ತೇವೆ ಮತ್ತು ನಂತರ ಅದನ್ನು ತೆಗೆದುಕೊಳ್ಳುವುದು ಕೊನೆಯ ಉಪ ಹಂತವಾಗಿರುತ್ತದೆ ಗ್ರಾಹಕರು ಮತ್ತು ಇದಕ್ಕೆ ಅವರು ಹೇಗೆ ಪ್ರಕ್ರಿಯಿಸುತ್ತಾರೆ ಎಂಬುದನ್ನು ನೋಡಿ ಅದು ಅವರ ಅಂತಿಮ ಗುರಿಯಾಗಿದೆ ಸರಿ ಧನ್ಯವಾದಗಳು ಮುಂದಿನ ಮಾಡ್ಯೂಲ್ನಲ್ಲಿ ನಿಮ್ಮನ್ನು ನೋಡುತ್ತೇವೆ